ಈ ಉಪನ್ಯಾಸದಲ್ಲಿ ನಾವು ಬೌದ್ಧಿಕ ಆಸ್ತಿ ಹಕ್ಕುಗಳನ್ನು ನಿಯಂತ್ರಿಸುವ ಕೆಲವು ಮೂಲಭೂತ ತತ್ವಗಳನ್ನು ನೋಡುತ್ತೇವೆ ಬೌದ್ಧಿಕ ಆಸ್ತಿ ಹಕ್ಕುಗಳನ್ನು ರೂಪಿಸುವ ವೈಯಕ್ತಿಕ ವಿಷಯಗಳನ್ನು ಮತ್ತು ಬೌದ್ಧಿಕ ಆಸ್ತಿ ಏನು ಎಂಬುದನ್ನು ನಾವು ನೋಡುತ್ತೇವೆ ಬೌದ್ಧಿಕ ಆಸ್ತಿಗಳ ನಡುವಿನ ವ್ಯತ್ಯಾಸವನ್ನು ನಾವು ನೋಡುತ್ತೇವೆ ಇದು ಐಪಿ ಮತ್ತು ಇದು ಬೌದ್ಧಿಕ ಆಸ್ತಿ ಹಕ್ಕುಗಳ IPR ನಿಂದ ಭಿನ್ನವಾಗಿದೆ ಎಂಬುದನ್ನು ಹೇಗೆ ತೋರಿಸುತ್ತದೆ ಇದಕ್ಕಾಗಿ ಹಕ್ಕುಗಳನ್ನು ನಾವು ಮೊದಲು ನೋಡಬೇಕು ನಾವು ಹಕ್ಕುಗಳನ್ನು ಹೇಳಿದಾಗ ಏನು ಅರ್ಥ ನಾವು ಆಸ್ತಿ ಪರಿಕಲ್ಪನೆಯನ್ನು ನೋಡಬೇಕು ನಂತರ ಬೌದ್ಧಿಕ ಪದದಿಂದ ಅರ್ಥಮಾಡಿಕೊಳ್ಳುವ ವಿವರಣೆಯನ್ನು ನಾವು ವಿವರಿಸಬೇಕಾಗಿದೆ ಈಗ ನಾವು ಈ ಕೆಲಸಗಳನ್ನು ಮಾಡುವಾಗ ಕೆಲವು ಮೂಲಭೂತ ವಿಷಯಗಳನ್ನು ಬೌದ್ಧಿಕ ಆಸ್ತಿಯ ಗುಣಲಕ್ಷಣಗಳೆಂದು ನಾವು ಗುರುತಿಸುವ ಸಾಧ್ಯತೆಯಿದೆ ಎಂದು ನಾವು ಕಂಡುಕೊಳ್ಳುತ್ತೇವೆ ಆ ನಂತರ ವ್ಯಾಯಾಮ ಮಾಡಲಾಗುತ್ತದೆ ನಾವು ಬೌದ್ಧಿಕ ಆಸ್ತಿ ಹಕ್ಕುಗಳಿಗೆ ವ್ಯಾಖ್ಯಾನವನ್ನು ನೀಡಲು ಪ್ರಯತ್ನಿಸಬಹುದು ಬೌದ್ಧಿಕ ಆಸ್ತಿ ಹಕ್ಕುಗಳ ಮೇಲೆ ಸಾರ್ವತ್ರಿಕ ವ್ಯಾಖ್ಯಾನವಿಲ್ಲ ಎಂದು ನಾನು ನಿಮಗೆ ಹೇಳಬೇಕು ನಂತರ ನಾವು ಬೌದ್ಧಿಕ ಆಸ್ತಿ ಹಕ್ಕುಗಳ ಪ್ರಕಾರಗಳನ್ನು ನೋಡುತ್ತೇವೆ ಪಟ್ಟಿ ದೀರ್ಘ ಪಟ್ಟಿ ಇದೆ ವಾಸ್ತವವಾಗಿ ಇದು ಬೆಳೆಯುತ್ತಿರುವ ಪಟ್ಟಿಯನ್ನು ಹೊಂದಿದೆ ಇಂದಿನ ಜಗತ್ತಿನಲ್ಲಿ ಬೌದ್ಧಿಕ ಆಸ್ತಿ ಹಕ್ಕುಗಳ ಅಗತ್ಯವನ್ನು ನಾವು ತರಲು ಪ್ರಯತ್ನಿಸುತ್ತೇವೆ ಆಧುನಿಕ ಜಗತ್ತಿನಲ್ಲಿ ಬೌದ್ಧಿಕ ಆಸ್ತಿ ಹಕ್ಕುಗಳ ಪ್ರಸ್ತುತತೆಯೊಂದಿಗೆ ನಾವು ತೀರ್ಮಾನಿಸುತ್ತೇವೆ ಬೌದ್ಧಿಕ ಆಸ್ತಿ ಎಂದರೇನು ಬೌದ್ಧಿಕ ಆಸ್ತಿಯು ಮೂಲ ವಿಚಾರಗಳಿಗೆ ಸಂಬಂಧಿಸಿದೆ ಸಂಶೋಧನೆಯಿಂದ ಹೊರಹೊಮ್ಮುವ ಫಲಿತಾಂಶಗಳು ಮತ್ತು ಸಾಮಾನ್ಯವಾಗಿ ಇದು ಕೆಲವು ರೀತಿಯ ವಿಮರ್ಶಾತ್ಮಕ ವ್ಯವಹಾರ ಮಾಹಿತಿಯನ್ನು ಒಳಗೊಂಡಿದೆ ಬೌದ್ಧಿಕ ಆಸ್ತಿಯು ಮಾನವನ ಸೃಜನಶೀಲ ಕಾರ್ಮಿಕರಿಂದ ಹೊರಹೊಮ್ಮುವ ಆಸ್ತಿಯ ಗುಂಪನ್ನು ಸೂಚಿಸುತ್ತದೆ ಈಗ ನಾವು ಬೌದ್ಧಿಕ ಆಸ್ತಿಯನ್ನು ನಮೂದಿಸಿದಾಗ ನಾವು ನಿರ್ದಿಷ್ಟವಾಗಿ ಬೌದ್ಧಿಕ ಆಸ್ತಿಯನ್ನು ನೈಜ ಆಸ್ತಿಯಿಂದ ಭಿನ್ನವಾಗಿರುವಂತೆ ವ್ಯಾಖ್ಯಾನಿಸಲು ಪ್ರಯತ್ನಿಸುತ್ತಿದ್ದೇವೆ ಉದಾಹರಣೆಗೆ ಭೂಮಿ ಅಥವಾ ಲ್ಯಾಪ್ಟಾಪ್ ಅಥವಾ ಪೆನ್ ಇವು ನಿಜ ಪ್ರಪಂಚದಲ್ಲಿ ಅಸ್ತಿತ್ವದಲ್ಲಿರುವ ಆಸ್ತಿಗಳ ನಿದರ್ಶನಗಳಾಗಿವೆ ನೀವು ಅವರನ್ನು ಸ್ಪರ್ಶಿಸಬಹುದು ಮತ್ತು ಅನುಭವಿಸಬಹುದು ಅವರು ಸ್ಪಷ್ಟವಾದರು ನೀವು ಅವುಗಳನ್ನು ಅನುಭವಿಸಬಹುದು ಅದರ ಗಡಿಗಳಿವೆ ಈ ಗುಣಲಕ್ಷಣಗಳ ಬಾಹ್ಯರೇಖೆಗಳಿಗಾಗಿ ಯಾವುದೇ ಗ್ರಹಿಸುವ ವಿವಾದಗಳಿಲ್ಲ ಒಂದು ಭೂಮಿ ಅದರ ಗಡಿಗಳಿಂದ ವ್ಯಾಖ್ಯಾನಿಸಲ್ಪಟ್ಟಿದೆ ಒಂದು ಪೆನ್ ಎಂಬುದು ಸಮಯ ಮತ್ತು ಜಾಗದಲ್ಲಿ ಅಸ್ತಿತ್ವದಲ್ಲಿದೆ ಆದ್ದರಿಂದ ಈ ಆಸ್ತಿಯ ಗಡಿಗಳನ್ನು ಖಚಿತಪಡಿಸುವಲ್ಲಿ ನಾವು ಸಮಸ್ಯೆಗಳನ್ನು ಹೊಂದಿಲ್ಲ ಆದರೆ ನಾವು ಬೌದ್ಧಿಕ ಆಸ್ತಿಗೆ ಬಂದಾಗ ಬಾಹ್ಯ ಮಿತಿಗಳನ್ನು ಅಥವಾ ಪರಿಮಿತಿಗಳನ್ನು ಅಥವಾ ಬೌದ್ಧಿಕ ಆಸ್ತಿಯ ಖಾಸಗಿ ಜಾಗವನ್ನು ಅರ್ಥಮಾಡಿಕೊಳ್ಳಲು ನಾವು ಕೆಲವು ಸಮಸ್ಯೆಗಳನ್ನು ಹೊಂದಿದ್ದೇವೆ ಈಗ ಬೌದ್ಧಿಕ ಆಸ್ತಿಯು ಸೃಜನಶೀಲ ಮಾನವ ಕಾರ್ಮಿಕರಿಂದ ಹೊರಹೊಮ್ಮುವ ವಿಷಯಗಳನ್ನು ನಿರ್ದಿಷ್ಟವಾಗಿ ಉಲ್ಲೇಖಿಸುತ್ತದೆ ಬೌದ್ಧಿಕ ಆಸ್ತಿಯು ಹಲವಾರು ವಿಧಗಳಲ್ಲಿ ಸ್ವತಃ ಸ್ಪಷ್ಟವಾಗಿ ಕಾಣುತ್ತದೆ ಉದಾಹರಣೆಗೆ ನೀವು ಆವಿಷ್ಕಾರ ನೋಡಿದರೆ ಒಂದು ಆವಿಷ್ಕಾರವು ಒಂದು ಬೌದ್ಧಿಕ ಆಸ್ತಿಯಾಗಿದ್ದು ಅದನ್ನು ಪೇಟೆಂಟ್ ರಕ್ಷಿಸುತ್ತದೆ ಅದು ಬೌದ್ಧಿಕ ಆಸ್ತಿಯಾಗಿದೆ ಸಾಹಿತ್ಯಿಕ ಕೆಲಸ ಪುಸ್ತಕ ಅಥವಾ ಪದಗಳಲ್ಲಿ ಬರೆಯಲ್ಪಟ್ಟ ಅಥವಾ ವ್ಯಕ್ತಪಡಿಸುವ ಕಾರ್ಯವು ಒಂದು ಬೌದ್ಧಿಕ ಆಸ್ತಿಯಾಗಿರಬಹುದು ಅದನ್ನು ಬೌದ್ಧಿಕ ಆಸ್ತಿ ಬಲದಿಂದ ರಕ್ಷಿಸಬಹುದು ಅದು ಹಕ್ಕುಸ್ವಾಮ್ಯವಾಗಿದೆ ಆದ್ದರಿಂದ ಬೌದ್ಧಿಕ ಆಸ್ತಿ ಅಥವಾ ಮಾನವರ ನಿರ್ದಿಷ್ಟ ಸೃಷ್ಟಿಗಳಲ್ಲಿ ಪ್ರಕಟವಾದ ಆಸ್ತಿಯ ಹಕ್ಕುಗಳು ಮತ್ತು ಈ ಅಭಿವ್ಯಕ್ತಿಗಳನ್ನು ರಕ್ಷಿಸುವ ಹಕ್ಕಿನ ನಡುವೆ ವ್ಯತ್ಯಾಸವಿದೆ ಈಗ ನಾವು ಬೌದ್ಧಿಕ ಆಸ್ತಿಯ ಪರಿಕಲ್ಪನೆಯನ್ನು ಉತ್ತಮವಾಗಿ ಅರ್ಥಮಾಡಿಕೊಳ್ಳಲು ಈ ಪದಗಳು ಯಾವುದಕ್ಕಾಗಿ ನಿಂತಿವೆ ಎಂಬುದನ್ನು ನಾವು ಅರ್ಥಮಾಡಿಕೊಳ್ಳಬೇಕು ಈಗ ಬೌದ್ಧಿಕ ಆಸ್ತಿ ಮತ್ತು ಬೌದ್ಧಿಕ ಆಸ್ತಿ ಹಕ್ಕುಗಳು ಅಂದರೆ ಐಪಿ ಮತ್ತು ಐಪಿಆರ್ ಹೆಚ್ಚಿನ ಸ್ಥಳಗಳಲ್ಲಿ ಒಂದಕ್ಕೊಂದು ವಿನಿಮಯವಾಗಿರುತ್ತವೆ ಮತ್ತು ಅದರಲ್ಲಿ ಏನೂ ತಪ್ಪಿಲ್ಲ ಏಕೆಂದರೆ ನಾವು ಬೌದ್ಧಿಕ ಆಸ್ತಿ ಬಗ್ಗೆ ಮಾತನಾಡುವಾಗ ಅನೇಕ ಬಾರಿ ನಾವು ಸಂಬಂಧಿತ ಹಕ್ಕುಗಳನ್ನು ಒಳಗೊಳ್ಳಲು ಬಯಸುತ್ತೇವೆ ಆದರೆ ಉಪನ್ಯಾಸ ಉದ್ದೇಶಕ್ಕಾಗಿ ನಾವು ಬೌದ್ಧಿಕ ಆಸ್ತಿ ಹಕ್ಕುಗಳನ್ನು ರೂಪಿಸುವ ಸ್ವತಂತ್ರ ಪದಾರ್ಥಗಳನ್ನು ವಿವರಿಸಲು ಪ್ರಯತ್ನಿಸುತ್ತೇವೆ ಇದೀಗ ಅದರ ಸರಿಯಾದ ಭಾಗದೊಂದಿಗೆ ಪ್ರಾರಂಭಿಸೋಣ ನಮಗೆ ಹಕ್ಕು ಇದೆ ಎಂದು ಹೇಳಿದಾಗ ನಾವು ಏನು ಹೇಳಬಹುದು ಕಾನೂನು ಒಂದು ಅರ್ಹತೆಯನ್ನು ಸೂಚಿಸುತ್ತದೆ ಕಾನೂನುಬದ್ಧವಾಗಿ ಪಡೆಯಲು ನೀವು ಅರ್ಹರಾಗಿದ್ದೀರಿ ಇದು ಸಮರ್ಥನೀಯವಾದದ್ದು ಅದನ್ನು ಗುರುತಿಸಬಹುದು ಮತ್ತು ಅದನ್ನು ರಕ್ಷಿಸಬಹುದು ಕಾನೂನುಬಾಹಿರವೆಂದು ಪರಿಗಣಿಸಲ್ಪಡುವ ಉಲ್ಲಂಘನೆ ಮತ್ತು ವ್ಯಕ್ತಿಯ ಉಲ್ಲಂಘನೆಯು ಪರಿಹಾರದಿಂದ ಉಲ್ಲಂಘನೆಯಾಗಿದೆ ಹಕ್ಕುಗಳನ್ನು ಎರಡು ವಿಶಾಲವಾದ ಇಂದ್ರಿಯಗಳಲ್ಲಿ ಬಳಸಬಹುದು ಅದನ್ನು ಸ್ವಾತಂತ್ರ್ಯ ನಿಮ್ಮ ಸಾಮರ್ಥ್ಯ ಅಥವಾ ಏನನ್ನಾದರೂ ಮಾಡುವ ಸ್ವಾತಂತ್ರ್ಯದ ಅರ್ಥದಲ್ಲಿ ಬಳಸಬಹುದು ಇದು ಪರವಾನಗಿಯ ಅರ್ಥದಲ್ಲಿ ಬಳಸಬಹುದಾಗಿತ್ತು ಯಾರೋ ಒಬ್ಬರು ಒಪ್ಪಿಗೆಯನ್ನು ನೀಡಿದ್ದಾರೆ ಅಥವಾ ಯಾರೋ ಒಬ್ಬರು ಕೆಲವು ವಿಷಯಗಳನ್ನು ಮಾಡಲು ಅನುಮತಿಸಿದ್ದುದರಿಂದ ನೀವು ಏನನ್ನಾದರೂ ಮಾಡಲು ಸೂಕ್ತವಾಗಿದ್ದೀರಿ ಮಾನವ ಹಕ್ಕುಗಳ ಬಗ್ಗೆ ಹಕ್ಕುಗಳನ್ನು ಸ್ವತಃ ಮಾನವರಲ್ಲಿ ವ್ಯಕ್ತಪಡಿಸಬಹುದು ಮತದಾನದ ಹಕ್ಕು ಗೌಪ್ಯತೆಗೆ ನಿಮ್ಮ ಹಕ್ಕನ್ನು ಇವುಗಳು ಮಾನವರಲ್ಲಿ ಅಂತರ್ಗತವಾಗಿರುವ ವಿಷಯಗಳು ಮಾನವರ ಆಚೆಗಿನ ವಿಷಯಗಳಲ್ಲಿ ಪ್ರಕಟವಾದ ಹಕ್ಕುಗಳು ಉದಾಹರಣೆಗೆ ಆಸ್ತಿಯಲ್ಲಿವೆ ಆದ್ದರಿಂದ ಮಾನವರಲ್ಲಿ ತನ್ನ ಪಾತ್ರದ ಕಾರಣ ಪ್ರಕಟವಾದ ಹಕ್ಕುಗಳನ್ನು ನಾವು ಹೊಂದಿದ್ದೇವೆ ನಾವು ಅಂತರ್ಗತ ಹಕ್ಕುಗಳನ್ನು ಕರೆಯಬಹುದು ಮತ್ತು ವಸ್ತುಗಳ ಮೇಲೆ ವ್ಯಕ್ತಪಡಿಸುವ ಹಕ್ಕುಗಳನ್ನು ನಾವು ಹೊಂದಿದ್ದೇವೆ ಏಕೆಂದರೆ ಮಾನವರು ತಮ್ಮದೇ ವರ್ಗಾವಣೆಯ ವಿಷಯಗಳನ್ನು ಹೊಂದಬಹುದು ಆ ಅರ್ಥದಲ್ಲಿ ಕಾನೂನುಗಳು ಕಾನೂನಿನಿಂದ ರಚಿಸಲ್ಪಟ್ಟಿವೆ ವಾಸ್ತವವಾಗಿ ನೀವು ಹಕ್ಕು ಎಂದು ಏನಾದರೂ ಪರಿಗಣಿಸಬೇಕಾದರೆ ಕಾನೂನುಬದ್ಧ ಮಾನ್ಯತೆ ಬೇಕು ನಾಗರಿಕರು ಸರ್ಕಾರದಿಂದ ನಿರೀಕ್ಷಿಸುವ ಸಾಮಾನ್ಯ ಹಕ್ಕುಗಳಂತಹ ಹಕ್ಕುಗಳು ಪ್ರಕೃತಿಯಿರಲಿ ಪ್ರತಿ ನಾಗರಿಕರು ಪ್ರತಿಪಾದಿಸುವ ಸಾಮಾನ್ಯ ಹಕ್ಕು ಕಾನೂನು ಹಕ್ಕು ಪ್ರತಿ ನಾಗರಿಕರು ಪಡೆಯುತ್ತಾರೆ ಆದರೆ ಕೆಲವು ಹಕ್ಕುಗಳನ್ನು ಕಾರ್ಯಗತಗೊಳಿಸಬಹುದಾಗಿರುತ್ತದೆ ಅಥವಾ ಅದನ್ನು ಪ್ರತ್ಯೇಕ ರೀತಿಯಲ್ಲಿ ನಿರ್ವಹಿಸಬಹುದು ಈಗ ಹಕ್ಕುಗಳು ನಿಮಗೆ ಕೊಡುತ್ತವೆ ಹಕ್ಕುಗಳು ನಿಮಗೆ ಪ್ರತ್ಯೇಕತೆಯನ್ನು ನೀಡಿದಾಗ ಕೆಲವು ಚಟುವಟಿಕೆಗಳನ್ನು ಮಾಡುವ ಜನರನ್ನು ನಿಲ್ಲಿಸಲು ನಿಮಗೆ ಹಕ್ಕಿದೆ ಎಂದು ಅರ್ಥ ಉದಾಹರಣೆಗೆ ನೀವು ಒಂದು ಆಸ್ತಿಯನ್ನು ಹೊಂದಿದ್ದರೆ ಆಸ್ತಿಯನ್ನು ಪಡೆದುಕೊಳ್ಳುವುದನ್ನು ಜನರು ಬಹಿಷ್ಕರಿಸುವ ಹಕ್ಕಿದೆ ನೀವು ಒಂದು ಪುಸ್ತಕವನ್ನು ಹೊಂದಿದ್ದರೆ ಆ ಪುಸ್ತಕವನ್ನು ಓದುವ ಅಥವಾ ಆ ಪುಸ್ತಕವನ್ನು ನೋಡದಂತೆ ಅಥವಾ ಆ ಪುಸ್ತಕವನ್ನು ಹೇಗಾದರೂ ಬಳಸದಂತೆ ಜನರು ಬಹಿಷ್ಕರಿಸುವ ಹಕ್ಕಿದೆ ಆದ್ದರಿಂದ ವಿಶೇಷ ಹಕ್ಕುಗಳು ಒಬ್ಬ ವ್ಯಕ್ತಿಯ ಮೇಲಿನ ಸಾಮರ್ಥ್ಯವು ಅವರಿಗೆ ಅನುಮತಿ ಇಲ್ಲದೆಯೇ ವಿಷಯಗಳನ್ನು ಮಾಡುವುದನ್ನು ತಡೆಯಲು ನೀಡುತ್ತವೆ ಆ ಅರ್ಥದಲ್ಲಿ ನಾವು ಹಕ್ಕುಗಳ ಬಗ್ಗೆ ಮಾತನಾಡುವಾಗ ಬೌದ್ಧಿಕ ಆಸ್ತಿಗೆ ಸಂಬಂಧಿಸಿದಂತೆ ನಾವು ಸಂರಕ್ಷಿಸುವ ಸಾಮರ್ಥ್ಯವನ್ನು ಹೊಂದಿರುವ ಬೌದ್ಧಿಕ ಆಸ್ತಿಯಿಂದ ಹೊರಹೊಮ್ಮುವ ಹಕ್ಕುಗಳ ಕುರಿತು ಮಾತನಾಡುತ್ತೇವೆ ಉದಾಹರಣೆಗೆ ಪುಸ್ತಕದ ರೂಪದಲ್ಲಿ ಕಲಾತ್ಮಕ ಕಾರ್ಯವಿದ್ದಲ್ಲಿ ಪುಸ್ತಕದ ಸೃಷ್ಟಿಕರ್ತ ಅಥವಾ ಪುಸ್ತಕವನ್ನು ರಚಿಸಿದ ವ್ಯಕ್ತಿಯ ಆ ಪುಸ್ತಕವನ್ನು ಬಳಸದಂತೆ ಇತರ ಪುಸ್ತಕಗಳನ್ನು ಆ ಪುಸ್ತಕದಿಂದ ನಕಲಿಸುವುದನ್ನು ನಿಲ್ಲಿಸಬಹುದು ಪುಸ್ತಕದಿಂದ ಮಾಹಿತಿಯನ್ನು ವಿವಿಧ ರೀತಿಗಳಲ್ಲಿ ಪ್ರಸಾರ ಮಾಡುವುದರಿಂದ ಅದರ ಮೇಲೆ ಆತನಿಗೆ ವಿಶೇಷ ಹಕ್ಕು ಇದೆ ಈ ಸಂದರ್ಭದಲ್ಲಿ ಹಕ್ಕುಸ್ವಾಮ್ಯವನ್ನು ನಾವು ಕರೆ ಮಾಡುತ್ತೇವೆ ಆವಿಷ್ಕಾರದಲ್ಲಿ ವಿಶೇಷ ಹಕ್ಕನ್ನು ಧರಿಸಿದರೆ ಆವಿಷ್ಕಾರದಲ್ಲಿ ಛಾಯೆಗಳನ್ನು ನಾವು ಸರಿಯಾದ ಪೇಟೆಂಟ್ ಹಕ್ಕು ಎಂದು ಕರೆಯುತ್ತೇವೆ ಮತ್ತು ಪೇಟೆಂಟ್ ಹಕ್ಕು ವ್ಯಕ್ತಿಯನ್ನು ತಯಾರಿಸಲು ಮಾರಾಟ ಮಾಡಲು ಮಾರಾಟ ಮಾಡಲು ಮತ್ತು ಆಮದು ಮಾಡಲು ಸ್ವಾತಂತ್ರ್ಯವನ್ನು ನೀಡುತ್ತದೆ ಆ ಆವಿಷ್ಕಾರದಲ್ಲಿ ಹಕ್ಕನ್ನು ಬಳಸಿ ಸರಿಯಾದ ಮಾಲೀಕರ ಒಪ್ಪಿಗೆಯಿಲ್ಲದೆ ಮಾಡುವ ಯಾವುದೇ ವ್ಯಕ್ತಿಯು ಸರಿಯಾದ ಮಾಲೀಕರ ಹಕ್ಕು ಉಲ್ಲಂಘನೆಯಾಗಿದೆ ಎಂದು ನಾವು ಹೇಳುತ್ತೇವೆ ಮಾಲೀಕರ ಹಕ್ಕು ಉಲ್ಲಂಘನೆಯು ಬೌದ್ಧಿಕ ಆಸ್ತಿ ಕಾನೂನು ಉಲ್ಲಂಘನೆ ಎಂದು ಕರೆಯಲ್ಪಡುತ್ತದೆ ಉಲ್ಲಂಘನೆ ತಾಂತ್ರಿಕವಾಗಿ ಉಲ್ಲಂಘನೆಯಾಗಿದೆ ಅತಿಕ್ರಮಣ ಬೇರೊಬ್ಬರ ಆಸ್ತಿಗೆ ಬರುವುದು ಆದ್ದರಿಂದ ನೀವು ಓದುತ್ತಿದ್ದಲ್ಲಿ ಕೆಲವು ಖಾಸಗಿ ಆಸ್ತಿಪಾಸ್ತಿಗಳಿಗೆ ಮುಂಚಿತವಾಗಿ ಈ ನೋಟಿಸ್ಗಳನ್ನು ವಿಚಾರಣೆಗೆ ಒಳಪಡಿಸಲಾಗುವುದು ಒಬ್ಬ ವ್ಯಕ್ತಿಯು ಆ ವ್ಯಕ್ತಿಯ ಹಕ್ಕಿಗೆ ಉಲ್ಲಂಘನೆಯಾಗುತ್ತಿರುವ ಆಸ್ತಿಯೊಳಗೆ ಪ್ರವೇಶಿಸಿದರೆ ನೀವು ನಾಗರಿಕ ಪರಿಹಾರಗಳನ್ನು ಅತಿಕ್ರಮಿಸಲು ಸಾಧ್ಯವಿದೆ ನೀವು ಅಪರಾಧ ಪರಿಹಾರಗಳನ್ನು ಅತಿಕ್ರಮಿಸಲು ಸಾಧ್ಯವಿದೆ ಬೌದ್ಧಿಕ ಆಸ್ತಿಯ ಮೇಲೆ ಅತಿಕ್ರಮಣ ಸಂಭವಿಸಿದಾಗ ಉಲ್ಲಂಘನೆಯ ಪದದಿಂದ ನಾವು ಅದನ್ನು ಕರೆಯುತ್ತೇವೆ ಉಲ್ಲಂಘನೆಯು ವ್ಯಕ್ತಿಯ ಮಾಲೀಕತ್ವ ಹೊಂದಿರುವ ಬೌದ್ಧಿಕ ಆಸ್ತಿಗೆ ಅತಿಕ್ರಮಣವಾಗಿದೆ ಈಗ ಇದು ಬೌದ್ಧಿಕ ಆಸ್ತಿಯಿಂದ ಹೊರಬರುವ ಹಕ್ಕುಗಳ ಗುಂಪಿಗೆ ಸಂಬಂಧಿಸಿರಬಹುದು ನಾನು ಹೇಳಿದಂತೆ ಆವಿಷ್ಕಾರದ ಸಂದರ್ಭದಲ್ಲಿ ಪೇಟೆಂಟ್ ಕಾನೂನು ಮಾಡಲು ಹಕ್ಕು ಬಳಸಲು ಹಕ್ಕನ್ನು ಮಾರಾಟ ಮಾಡುವ ಹಕ್ಕನ್ನು ಮಾರಾಟಕ್ಕೆ ನೀಡುವ ಹಕ್ಕನ್ನು ಮತ್ತು ಆವಿಷ್ಕಾರವನ್ನು ಆಮದು ಮಾಡುವ ಹಕ್ಕನ್ನು ರಕ್ಷಿಸುತ್ತದೆ ಆದುದರಿಂದ ಆವಿಷ್ಕಾರಕ್ಕೆ ಒಳಗಾಗುವ ಯಾವುದೇ ಹಕ್ಕುಗಳಿಗೆ ಯಾವುದೇ ಹೇರಿಕೆ ಇದ್ದಲ್ಲಿ ಬೌದ್ಧಿಕ ಆಸ್ತಿ ಹಕ್ಕುಗಳ ಉಲ್ಲಂಘನೆ ಇದೆ ಎಂದು ನಾವು ಹೇಳುತ್ತೇವೆ ಈಗ ಅದು ಹಕ್ಕುಗಳ ಒಂದು ಸಣ್ಣ ಸಾರಾಂಶವಾಗಿದೆ ಈಗ ಆಸ್ತಿಯ ಪದದಿಂದ ನಾವು ಏನು ಹೇಳುತ್ತೇವೆ ಎಂದು ನೋಡೋಣ ನಾವು ಸರಿಯಾಗಿ ಅರ್ಥಮಾಡಿಕೊಳ್ಳುವ ಬಗ್ಗೆ ಸ್ವಲ್ಪ ತಿಳುವಳಿಕೆಯನ್ನು ಹೊಂದಿದ್ದೇವೆ ಆಸ್ತಿಯು ಒಂದು ವಿಧದ ನಿಯಮವಾಗಿದೆ ಮತ್ತು ಅದು ಬೌದ್ಧಿಕ ಆಸ್ತಿಗೆ ಬಂದಾಗ ನಾವು ಮನಸ್ಸಿನಿಂದ ಹೊರಬರುವ ಸೃಷ್ಟಿಗಳ ರಚನೆಯ ಬಗ್ಗೆ ಮಾತನಾಡುತ್ತೇವೆ ಆಸ್ತಿ ಸಾರ್ವಜನಿಕ ಆಸ್ತಿ ಅಥವಾ ಖಾಸಗಿ ಆಸ್ತಿಯಾಗಿರಬಹುದು ಇವುಗಳು ಆಸ್ತಿಯ ಎರಡು ವಿಶಾಲ ವರ್ಗೀಕರಣಗಳು ಉದಾಹರಣೆಗೆ ಸಾರ್ವಜನಿಕ ಆಸ್ತಿ ಸಾಮಾನ್ಯವಾಗಿದೆ ನೀವು ಸಾಮಾನ್ಯ ಎಂದು ಕರೆಯುತ್ತಿದ್ದರೆ ಖಾಸಗಿ ಆಸ್ತಿ ಒಬ್ಬ ವ್ಯಕ್ತಿಯು ಪ್ರತ್ಯೇಕವಾಗಿ ತನ್ನನ್ನು ತಾನೇ ಹೊಂದಿಕೊಳ್ಳುವ ಸಂಗತಿಯಾಗಿದೆ ಈಗ ಆಸ್ತಿ ಪರಿಕಲ್ಪನೆಯನ್ನು ಅರ್ಥಮಾಡಿಕೊಳ್ಳಲು ನಾವು ಭೂಮಿಗೆ ಹೋಲಿಕೆ ಅಥವಾ ಆಸ್ತಿಯನ್ನು ಪಡೆದುಕೊಳ್ಳಬೇಕಾಗಿದೆ ಯಾವುದೇ ಭೂಮಿ ಆಸ್ತಿ ಸಮಯ ಮತ್ತು ಜಾಗದಲ್ಲಿ ಅಸ್ತಿತ್ವದಲ್ಲಿದೆ ನೀವು ಒಂದು ನಿರ್ದಿಷ್ಟ ಸ್ಥಳಕ್ಕೆ ಹೋಗಿ ವಿಶ್ಲೇಷಿಸಲು ಅಥವಾ ಭೂಮಿ ನೋಡಲು ಮತ್ತು ಇದು ಗಡಿಗಳನ್ನು ನೋಡಬಹುದು ಮತ್ತು ನೀವು ಆ ಭೂಮಿ ಮಿತಿಯ ಕುರಿತು ನ್ಯಾಯೋಚಿತ ತಿಳುವಳಿಕೆಯನ್ನು ಪಡೆಯುತ್ತೀರಿ ಭೂಮಿ ಎಲ್ಲಿದೆ ಭೂಮಿಯ ಗಡಿರೇಖೆಗಳು ಎಲ್ಲಿವೆ ನೆರೆಹೊರೆಯ ಭೂಮಿಗಳ ಗಡಿಗಳು ಮತ್ತು ಅದು ಎಲ್ಲಿದೆ ಭೂಮಿಗೆ ದಾರಿ ಮಾಡುವ ಮಾರ್ಗ ಎಲ್ಲಿದೆ ಎಲ್ಲಾ ವಿಷಯಗಳನ್ನು ಭೌತಿಕ ಪ್ರಪಂಚದಲ್ಲಿ ಕಂಡುಹಿಡಿಯಬಹುದು ಆದ್ದರಿಂದ ಆಸ್ತಿ ಎಂಬುದು ನಾವು ಅರ್ಥಮಾಡಿಕೊಳ್ಳುವಂತಹದ್ದು ವಿಶೇಷವಾಗಿ ಖಾಸಗಿ ಆಸ್ತಿ ಇತರ ಆಸ್ತಿಯಿಂದ ಪ್ರತ್ಯೇಕಗೊಳ್ಳುವ ಸಾಮರ್ಥ್ಯವನ್ನು ಹೊಂದಿರುವ ಏನಾದರೂ ಎಂದು ನಾವು ಅರ್ಥಮಾಡಿಕೊಳ್ಳುತ್ತೇವೆ ಆಸ್ತಿಯ ಈ ಹಾಲ್ ಮಾರ್ಕ್ ಅದು ಇತರರ ಆಸ್ತಿಯಿಂದ ಪ್ರತ್ಯೇಕಿಸಬಹುದಾದ ಆಸ್ತಿಯ ಮಿತಿಗಳಿಂದ ಬರುತ್ತದೆ ಭೂಮಿಗೆ ಸಂಬಂಧಿಸಿದಂತೆ ನಾವು ಅವುಗಳನ್ನು ಭೂಮಿ ಗಡಿ ಎಂದು ಕರೆಯುತ್ತೇವೆ ಸ್ಥಳಕ್ಕೆ ಹೋಗುವುದರ ಮೂಲಕ ಅದನ್ನು ಅಳೆಯುವ ಮೂಲಕ ಅಥವಾ ಅದನ್ನು ನೋಡುವ ಮೂಲಕ ಗಡಿಗಳನ್ನು ದೈಹಿಕವಾಗಿ ಕಂಡುಹಿಡಿಯಬಹುದು ಗಡಿಗಳನ್ನು ರಕ್ಷಿಸಿದರೆ ಮತ್ತು ಅದು ಭೂಮಿಗೆ ಏನೆಂದು ಹೆಚ್ಚು ಸ್ಪಷ್ಟವಾದ ನೋಟವನ್ನು ನೀಡುತ್ತದೆ ಭೂಮಿ ಅಳತೆ ಮಾಡಬಹುದು ಅದನ್ನು ಸಂಖ್ಯೆಯಲ್ಲಿ ಕಂಡುಹಿಡಿಯಬಹುದು ನಾವು ಅದನ್ನು ಲೆಕ್ಕಾಚಾರ ಮಾಡಬಹುದು ಮತ್ತು ಭೂಮಿ ಎಷ್ಟು ಎನ್ನುವುದನ್ನು ನಾವು ಹೇಳಬಹುದು ಜಮೀನು ಕೂಡಾ ಭೂಮಿಯಲ್ಲಿರುವ ಶೀರ್ಷಿಕೆ ಡಾಕ್ಯುಮೆಂಟ್ನ ತುಣುಕಿನಲ್ಲಿಯೇ ಸ್ವತಃ ಪ್ರಕಟವಾಗುತ್ತದೆ ಅಥವಾ ಯಾವುದಾದರೂ ಒಂದು ಭೂಮಿಗೆ ಇನ್ನೊಂದಕ್ಕೆ ತಿಳಿಸುವ ಪತ್ರ ಅಥವಾ ಮಾರಾಟ ಪತ್ರವನ್ನು ನಾವು ಕರೆಯುತ್ತೇವೆ ಮಾರಾಟದ ಪತ್ರದಲ್ಲಿ ಮಾರಾಟದ ಪತ್ರದ ಕೊನೆಯಲ್ಲಿ ನೀವು ಮಾರಾಟದ ಒಂದು ಭಾಗವನ್ನು ನಾವು ವೇಳಾಪಟ್ಟಿ ಎಂದು ಕರೆಯುತ್ತೇವೆ ವೇಳಾಪಟ್ಟಿ ಸಾಮಾನ್ಯವಾಗಿ ಭೂಮಿಯ ವಿವರಣೆ ಅದರ ವ್ಯಾಪ್ತಿ ಮತ್ತು ಪರಿಮಿತಿಗಳನ್ನು ಕಂಡುಹಿಡಿಯಬಹುದು ನಾನು ಹೇಳಿದಂತೆ ಒಂದು ಭೂಮಿಯಲ್ಲಿ ನೀವು ದುಪ್ಪಟ್ಟು ಖಚಿತವಾಗಿ ಮಾಡಬಹುದು ಭೂಮಿ ಗಡಿರೇಖೆಗಳಿರುವ ಡಾಕ್ಯುಮೆಂಟ್ ನೋಡುವ ಮೂಲಕ ನೀವು ಖಚಿತವಾಗಿ ಮಾಡಬಹುದು ನೀವು ಹೋಗಿ ಆಸ್ತಿ ಪತ್ರ ಅಥವಾ ಶೀರ್ಷಿಕೆಯ ಪತ್ರವನ್ನು ನೋಡಬಹುದು ಮತ್ತು ಭೂಮಿಯ ಗಡಿಯು ಏನೆಂದು ನೋಡಬಹುದು ಆದ್ದರಿಂದ ಅದನ್ನು ಪರಿಶೀಲಿಸಲು ಎರಡು ಮಾರ್ಗಗಳು ನೀವು ಭೌತಿಕವಾಗಿ ಕಾಣುವಂತೆ ಗಡಿಗಳನ್ನು ಪರಿಶೀಲಿಸಬಹುದು ಅಥವಾ ನೀವು ಶೀರ್ಷಿಕೆಯ ಪತ್ರವನ್ನು ನೋಡಬಹುದಾಗಿರುತ್ತದೆ ಮತ್ತು ಆಸ್ತಿಯ ಗಡಿಯನ್ನು ಹುಡುಕಬಹುದು ಬೌದ್ಧಿಕ ಆಸ್ತಿ ಸಮಯ ಮತ್ತು ವಾಸ್ತವಿಕ ಆಸ್ತಿಯಂತಹ ಸ್ಥಳದಲ್ಲಿ ಅಸ್ತಿತ್ವದಲ್ಲಿಲ್ಲ ನಾನು ಹೇಳಿದಂತೆ ಬೌದ್ಧಿಕ ಆಸ್ತಿ ಮನಸ್ಸಿನ ಸೃಷ್ಟಿಗಳೊಂದಿಗೆ ಆವಿಷ್ಕಾರ ಅಥವಾ ಕಲ್ಪನೆ ಅಥವಾ ಕಲ್ಪನೆಯ ಅಭಿವ್ಯಕ್ತಿಯೊಂದಿಗೆ ವ್ಯವಹರಿಸುತ್ತದೆ ಏಕೆಂದರೆ ನಾವು ಆಸ್ತಿಯ ಮಿತಿಯನ್ನು ಕಂಡುಹಿಡಿಯುವಂತಹ ಕೆಲವು ಫಾರ್ಮ್ ಅನ್ನು ನಾವು ಹೊಂದಿರಬೇಕು ಒಂದು ವ್ಯಕ್ತಿಯು ಆವಿಷ್ಕಾರದೊಂದಿಗೆ ಬಂದಾಗ ಆಂತರಿಕ ದಹನಕಾರಿ ಎಂಜಿನ್ನಲ್ಲಿ ಆವಿಷ್ಕಾರವು ಸುಧಾರಣೆಯಾಗಬಹುದು ಅದು ಆವಿಷ್ಕಾರವಾಗಬಹುದು ಎಂಜಿನ್ ಒಳಗೆ ಸುಧಾರಣೆ ಉಳಿದಿದೆ ಹೊರಹೊಮ್ಮುವ ಎಂಜಿನ್ ಅನ್ನು ಆವಿಷ್ಕಾರವಾಗಿದೆಯೇ ಅಥವಾ ಯಾವ ಭಾಗದಲ್ಲಿ ಅಭಿವೃದ್ಧಿಯ ಭಾಗವು ವಾಸ್ತವವಾಗಿ ಎಂಜಿನ್ನನ್ನು ಉತ್ತಮಗೊಳಿಸುತ್ತದೆ ಎಂಬುದನ್ನು ವಿವರಿಸಲು ವ್ಯಕ್ತಿಯು ಸಾಧ್ಯವಾಗುವುದಿಲ್ಲ ಇದು ವಿವರವಾಗಿ ವಿವರಿಸದ ಹೊರತು ಬರಹದಲ್ಲಿ ಅದು ವ್ಯಕ್ತಿಯೊಬ್ಬನಿಗೆ ಇಂಜಿನಿನಲ್ಲಿನ ಸುಧಾರಣೆಯನ್ನು ಅರ್ಥಮಾಡಿಕೊಳ್ಳುವುದು ಅದನ್ನು ವಿಶ್ಲೇಷಿಸಿದಾಗ ಅಥವಾ ಅದನ್ನು ಮುರಿದುಹಾಕುವುದು ಅಥವಾ ಅವನು ರಿವರ್ಸ್ ಎಂಜಿನಿಯರ್ಗಳಿಗೆ ಅದನ್ನು ಹೊರತುಪಡಿಸಿದರೆ ಆ ನಿರ್ದಿಷ್ಟ ಆವಿಷ್ಕಾರಕ್ಕೆ ಸಂಬಂಧಿಸಿದಂತೆ ಕೊಡುಗೆ ಎಲ್ಲಿದೆ ಎಂಬುದನ್ನು ಆ ವ್ಯಕ್ತಿಯು ಅರ್ಥಮಾಡಿಕೊಳ್ಳಲು ತುಂಬಾ ಕಷ್ಟವಾಗುತ್ತದೆ ಹಾಗಾಗಿ ಆಂತರಿಕ ದಹನಕಾರಿ ಎಂಜಿನ್ಗೆ ಸಂಬಂಧಿಸಿದಂತೆ ಆವಿಷ್ಕಾರವು ಸುಧಾರಿಸಿದೆಯಾದರೂ ಸಂಶೋಧಕರು ಸ್ವತಃ ತಾನು ನೀಡಿದ ಕೊಡುಗೆಗೆ ಸಂಬಂಧಿಸಿದಂತೆ ಜಗತ್ತಿಗೆ ತಿಳಿಸದಿದ್ದರೆ ಸುಧಾರಣೆ ಎಂಬುದು ಜನರಿಗೆ ತಿಳಿಯುವುದು ತುಂಬಾ ಕಷ್ಟಕರವಾಗಿದೆ ಪೇಟೆಂಟ್ ಕಾನೂನಿನಲ್ಲಿ ಪ್ರತಿ ಆವಿಷ್ಕಾರವನ್ನು ಬರಹದಲ್ಲಿ ವಿವರಿಸಬೇಕಾಗಿದೆ ಆವಿಷ್ಕಾರದ ವಿವರಣಾತ್ಮಕ ಭಾಗವು ಪೇಟೆಂಟ್ಗಳ ವಿವರಣೆಯನ್ನು ನಾವು ಕರೆಯುವ ಡಾಕ್ಯುಮೆಂಟ್ನಲ್ಲಿ ಒಳಗೊಂಡಿರುತ್ತದೆ ಮತ್ತು ಪೇಟೆಂಟ್ಗಳ ವಿವರಣೆ ಭೂಮಿ ಪತ್ರದಂತೆಯೇ ಆಸ್ತಿಗಳ ಬಗ್ಗೆ ವಿವರಗಳನ್ನು ತಿಳಿಸುತ್ತದೆ ಮತ್ತು ನಾವು ಹಕ್ಕುಗಳನ್ನು ಏನೆಂದು ಕರೆದೊಯ್ಯುತ್ತೇವೆ ಪೇಟೆಂಟ್ ಹಕ್ಕು ಬಂದಾಗ ಹಕ್ಕುಗಳು ಬೌದ್ಧಿಕ ಆಸ್ತಿಯ ಗಡಿಗಳನ್ನು ವಿಂಗಡಿಸುತ್ತವೆ ಆದ್ದರಿಂದ ನೀವು ಪೇಟೆಂಟ್ ವಿವರಣೆಯನ್ನು ನೋಡಬಹುದಾಗಿದೆ ಮತ್ತು ಪೇಟೆಂಟ್ ನಿರ್ದಿಷ್ಟತೆಯ ಕೊನೆಯ ಭಾಗ ಅಥವಾ ಮುಕ್ತಾಯದ ಭಾಗವು ನಾವು ಹಕ್ಕು ಅಥವಾ ಹಲವಾರು ಹಕ್ಕುಗಳನ್ನು ಕರೆಯುತ್ತೇವೆ ಇದು ಬಹು ಹಕ್ಕುಗಳು ಆಗಿರಬಹುದು ಅಥವಾ ಅದು ಒಂದೇ ಹಕ್ಕು ಆಗಿರಬಹುದು ಮತ್ತು ನೀವು ಓದುತ್ತಿದ್ದಾಗ ಈ ಹಕ್ಕುಗಳು ಆಸ್ತಿಯ ಗಡಿರೇಖೆಗಳ ಬಗ್ಗೆ ನಿಮಗೆ ತಿಳಿಸುವವು ಆಸ್ತಿಯ ಮಿತಿಗಳು ಯಾವುವು ಆಸ್ತಿಯ ಮೂಲಕ ಸಂಸ್ಕರಿಸಬಹುದಾದ ಯಾವುದೋ ಮತ್ತು ವರ್ಗಾಯಿಸಬಹುದಾದ ಯಾವುದೋ ಎಂದು ನಾವು ಅರ್ಥಮಾಡಿಕೊಳ್ಳುತ್ತೇವೆ ನಾವು ಆಸ್ತಿಯನ್ನು ಅರ್ಥಮಾಡಿಕೊಂಡಿದ್ದೇವೆ ಮತ್ತು ಅದು ನಿಮ್ಮ ಆಸ್ತಿಯನ್ನು ಇನ್ನೊಬ್ಬ ವ್ಯಕ್ತಿಯ ಆಸ್ತಿಯಿಂದ ಪ್ರತ್ಯೇಕಿಸಲು ಸಾಧ್ಯವಾಗಿಸುತ್ತದೆ ಒಂದು ಪೆನ್ ತೆಗೆದುಕೊಳ್ಳಿ ಉದಾಹರಣೆಗೆ ಪೆನ್ ಸಮಯ ಮತ್ತು ಜಾಗದಲ್ಲಿ ಗಡಿಯನ್ನು ಹೊಂದಿದೆ ಮತ್ತು ಲೇಖನಿಗಳು ಜನರಿಂದ ಸ್ವಾಧೀನಪಡಿಸಿಕೊಂಡಿರುವುದರಿಂದ ಪೆನ್ಗಳ ಮಾಲೀಕತ್ವಕ್ಕೆ ಸಂಬಂಧಿಸಿದಂತೆ ನಾವು ಶೀರ್ಷಿಕೆ ವಿವಾದಗಳನ್ನು ಹೊಂದಿಲ್ಲ ನೀವು ಮತ್ತು ನಿಮ್ಮ ಗೆಳೆಯ ಪೆನ್ ಮಾಲೀಕತ್ವವನ್ನು ಹೊಂದಿರುವ ಸಣ್ಣ ಹಣಾಹಣೆಯನ್ನು ಹೊಂದಿರುವ ಸನ್ನಿವೇಶದಲ್ಲಿ ಊಹಿಸಿಕೊಳ್ಳಿ ಈ ಮಾಲೀಕತ್ವ ವಿವಾದವನ್ನು ನಾವು ಹೇಗೆ ನೆಲೆಗೊಳಿಸಲಿದ್ದೇವೆ ಈಗ ನಿಮ್ಮ ಸ್ನೇಹಿತರಿಗೆ ಸಾಕಷ್ಟು ಸ್ಫುಟವಾದರೆ ಅವರು ಕೇವಲ ಪೆನ್ ಅನ್ನು ಎಳೆಯಬಹುದು ಅದನ್ನು ತೆರೆಯಿರಿ ಮತ್ತು ನಿಮಗೆ ಗೊತ್ತಾ ನನ್ನ ಹೆಸರನ್ನು ನಾನು ಬೇರೆ ಕಡೆಗೆ ಬರೆದಿದ್ದೇನೆ ಅವರು ಅದನ್ನು ತೋರಿಸಬಹುದಿತ್ತು ಮತ್ತು ಅದರಿಂದ ದೂರವಿರಲು ಸಾಧ್ಯವಾಯಿತು ಮಾಲೀಕತ್ವವನ್ನು ಸಾಬೀತುಪಡಿಸುವ ಒಂದು ಮಾರ್ಗವೆಂದು ನೀವು ಹೇಳಬಹುದು ನೀವು ನೀಡಿದ್ದೀರಿ ರಹಸ್ಯ ಚಿಹ್ನೆಯಲ್ಲಿ ಇರಿಸಿ ಮಾಲೀಕತ್ವವನ್ನು ಸಾಬೀತುಮಾಡುವ ಮತ್ತೊಂದು ಮಾರ್ಗವೆಂದರೆ ಕೇವಲ ಹತೋಟಿ ನಾನು ಇದನ್ನು ದೀರ್ಘಕಾಲದಿಂದ ಹೊಂದಿದ್ದೇನೆ ಎಂದು ಹೇಳಬಹುದು ಇದು ನನ್ನ ಪೆನ್ ಆದ್ದರಿಂದ ಹಕ್ಕು ಸ್ಥಾಪನೆ ಮಾಡುವುದು ಕಷ್ಟ ಈಗ ನಿಮ್ಮ ಸ್ನೇಹಿತ ನಿಜವಾಗಿಯೂ ಹಕ್ಕು ಸಾಧಿಸಲು ಬಯಸಿದರೆ ಅವರು ಈ ಪೆನ್ ನಿಜವಾಗಿ ಗಣಿ ಎಂದು ತೋರಿಸುವ ಒಂದು ಮಸೂದೆಯೊಂದನ್ನು ಕರೆಯುತ್ತಿದ್ದರು ಏಕೆಂದರೆ ನಾನು ಇದನ್ನು ಪರಿಗಣನೆಗೆ ಖರೀದಿಸಿದೆ ಅವರು ಮಸೂದೆಯನ್ನು ಉತ್ಪಾದಿಸಬಹುದು ಈಗ ಅದು ಹಿಂಬದಿಯ ಮೇಲೆ ಹಿಂಬದಿಯ ಹೆಜ್ಜೆಯಾಗಿ ಇರಿಸಬಹುದು ಅವರು ನಿಮಗೆ ಹೆಚ್ಚು ಉತ್ತಮವಾದ ಶೀರ್ಷಿಕೆಯನ್ನು ಹೊಂದಿದ್ದಾರೆ ಎಂದು ನಿಮಗೆ ಆಶ್ಚರ್ಯವಾಗಬಹುದು ಇದೀಗ ಈ ಮಸೂದೆಯನ್ನು ತಯಾರಿಸಲಾಗುವುದಿಲ್ಲ ಅಥವಾ ಬಿಲ್ ಈ ಪೆನ್ಗೆ ಹೊಂದಿಕೆಯಾಗುವುದಿಲ್ಲ ಎಂದು ಹೇಳುವ ಮೂಲಕ ನೀವು ಮತ್ತಷ್ಟು ತಪ್ಪಿಸಿಕೊಳ್ಳಬಹುದು ಈಗ ಪೆನ್ ಮಾಲೀಕತ್ವವನ್ನು ಶೀರ್ಷಿಕೆಗೆ ಸಂಬಂಧಿಸಿದಂತೆ ಈ ಎಲ್ಲಾ ವಿಷಯಗಳು ವಿವಾದಗಳಾಗಿವೆ ಈಗ ಅಂತಿಮವಾಗಿ ನಿಮ್ಮ ಪೆನ್ ಮಾಲೀಕತ್ವದಲ್ಲಿ ನಿಮ್ಮ ಸ್ನೇಹಿತನನ್ನು ಮನವರಿಕೆ ಮಾಡಿಕೊಳ್ಳೋಣ ಎಂದು ನಾವು ಊಹಿಸೋಣ ಮತ್ತು ಒಮ್ಮೆ ನೀವು ಅದನ್ನು ತೆರವುಗೊಳಿಸಿದರೆ ಪೆನ್ ಮಾಲೀಕತ್ವದ ಮೇಲೆ ನೀವು ಸಂಪೂರ್ಣ ಹತೋಟಿ ಹೊಂದಬಹುದು ಆಸ್ತಿಗೆ ಸಂಬಂಧಿಸಿದಂತೆ ಈಗ ವಿವಾದಗಳು ಸಾಮಾನ್ಯವಾಗಿ ಈ ರೀತಿ ನೆಲೆಗೊಂಡಿದೆ ನೀವು ದೀರ್ಘಾವಧಿಯವರೆಗೆ ಅವಿಶ್ರಾಂತ ಸಮಯದವರೆಗೆ ಹತೋಟಿ ತೋರಿಸಬಹುದು ಅಥವಾ ಬಿಲ್ ಅಥವಾ ಸಾಕ್ಷಿ ಅಥವಾ ಇದೇ ರೀತಿಯ ಪ್ರಕೃತಿಯ ಏನನ್ನಾದರೂ ತೋರಿಸಬಹುದು ನೀವು ಯಾರೊಬ್ಬರಿಂದ ಉಡುಗೊರೆಯಾಗಿ ಸ್ವೀಕರಿಸಿದ್ದೀರಿ ಎಂಬುದನ್ನು ತೋರಿಸಲು ನೀವು ಸಾಕ್ಷಿಯನ್ನು ಬೇರೆ ತರಬಹುದು ನೀವು ಒಂದು ನಿರ್ದಿಷ್ಟ ಆಸ್ತಿಯ ಶೀರ್ಷಿಕೆಯನ್ನು ನೀವು ಪಡೆಯುವ ಸಾಕ್ಷಿಗಳನ್ನು ತೋರಿಸಬಹುದು ಬೌದ್ಧಿಕ ಆಸ್ತಿಯ ಮಾಲೀಕತ್ವದಲ್ಲಿ ಇದು ಸುಲಭವಾಗಿ ಗ್ರಹಿಸದ ಕಾರಣ ಹಕ್ಕುಗಳು ಸಮಯ ಮತ್ತು ಜಾಗದಲ್ಲಿ ಸ್ಪಷ್ಟವಾದ ರೂಪದಲ್ಲಿ ಪ್ರಕಟಗೊಳ್ಳುವುದಿಲ್ಲ ಬೌದ್ಧಿಕ ಆಸ್ತಿ ಹಕ್ಕುಗಳ ಮೇಲೆ ವಿವಾದಗಳನ್ನು ಬಗೆಹರಿಸಲು ಕಷ್ಟವಾಗುತ್ತದೆ ಎಂದು ನಾವು ಭಾವಿಸುತ್ತೇವೆ ಅದು ಹಕ್ಕುಸ್ವಾಮ್ಯಕ್ಕೆ ಬಂದಾಗ ಅದಕ್ಕಾಗಿಯೇ ಪ್ರತಿ ಆವಿಷ್ಕಾರದ ಅಗತ್ಯವನ್ನು ನಾವು ಬರಹದಲ್ಲಿ ವ್ಯಕ್ತಪಡಿಸಬೇಕಾಗಿದೆ ಅದು ಹೆಚ್ಚಿನ ವಿವರಗಳನ್ನು ಬಹಿರಂಗಪಡಿಸುತ್ತದೆ ಅದರ ಮುಂದೆ ಹೋದ ಪ್ರತಿಯೊಂದು ಆವಿಷ್ಕಾರದಿಂದ ಪ್ರತ್ಯೇಕವಾಗಿ ಅದು ಹತ್ತಿರದಲ್ಲಿದೆ ಅಥವಾ ಅದರ ಸಮೀಪದಲ್ಲಿದೆ ಮತ್ತು ನಂತರ ಈ ಹಿಂದೆ ಸಂಶೋಧನೆ ಮಾಡಿದವರು ನೀಡಿದ ಕೊಡುಗೆಗಳನ್ನು ವಿವರಿಸಿ ಮುಂಚಿನ ಕಲೆಯೆಂದು ಕರೆಯಲ್ಪಡುವ ಒಂದು ಶಬ್ದವು ಮೊದಲು ಉಲ್ಲೇಖಿಸಲ್ಪಟ್ಟಿದೆ ಮತ್ತು ನಂತರ ಅವನು ಮಾಡಿದ ಸೃಜನಶೀಲ ಕೊಡುಗೆಯನ್ನು ಏನು ಪ್ರದರ್ಶಿಸುತ್ತಿದೆ ಎಂಬುದನ್ನು ತೋರಿಸುತ್ತದೆ ಪೇಟೆಂಟ್ ವಿವರಣೆಯಲ್ಲಿ ಇದನ್ನು ಮಾಡಲಾಗುವುದು ಮತ್ತು ಆವಿಷ್ಕಾರವು ತನ್ನ ಆವಿಷ್ಕಾರವನ್ನು ಮೊದಲು ಹೋದ ಕಾರಣದಿಂದ ಪ್ರತ್ಯೇಕಿಸುತ್ತದೆ ನಂತರ ಅವನು ತನ್ನ ಸ್ವಂತ ಆಸ್ತಿ ಎಂದು ಏನೋ ಹೇಳುತ್ತಾನೆ ಪೇಟೆಂಟ್ ಸ್ಪೆಸಿಫಿಕೇಶನ್ನ ಮುಕ್ತಾಯದ ಭಾಗದಲ್ಲಿ ನಾನು ಹೇಳಿದಂತೆ ನಾವು ಹೇಳಿಕೆಗಳನ್ನು ಕರೆಯುತ್ತಿದ್ದೇನೆ ಎಂದು ನಾನು ಹೇಳಿದ್ದನ್ನು ಅದು ಒಳಗೊಂಡಿದೆ ಈ ಹಕ್ಕುಗಳು ವಾಸ್ತವವಾಗಿ ರಕ್ಷಣೆಗೆ ಏನು ನೀಡಲಾಗಿದೆ ಎಂಬುದರ ಬಗ್ಗೆ ಪೇಟೆಂಟ್ನಲ್ಲಿನ ರಕ್ಷಣೆ ಹಕ್ಕುಸ್ವಾಮ್ಯದ ನಿರ್ದಿಷ್ಟತೆಯ ವಿವರಣಾತ್ಮಕ ಭಾಗದಲ್ಲಿ ಉಲ್ಲೇಖಿಸಲ್ಪಟ್ಟಿಲ್ಲ ಮತ್ತು ಹಕ್ಕುಗಳ ಬಗ್ಗೆ ಉಲ್ಲೇಖಿತವಾಗಿದೆ ಈಗ ಬೌದ್ಧಿಕ ಆಸ್ತಿ ಅಸ್ತಿತ್ವದ ಪುರಾವೆ ಇದು ಒಂದು ಪೇಟೆಂಟ್ ಆಗಿದ್ದರೆ ಅದು ಒಂದು ಆವಿಷ್ಕಾರವಾಗಿದ್ದರೆ ಪೇಟೆಂಟ್ಗಳ ವಿವರಣೆಯನ್ನು ನಾವು ನೋಡುತ್ತೇವೆ ಇದು ಒಳಗೊಳ್ಳುವ ಡಾಕ್ಯುಮೆಂಟ್ ಈಗ ನಿಮಗೆ ಆಶ್ಚರ್ಯವಾಗಬಹುದು ಆದ್ದರಿಂದ ಬೌದ್ಧಿಕ ಆಸ್ತಿಯನ್ನು ಸರಿಯಾಗಿ ಪಡೆಯುವುದು ಸುಲಭವೇ ನಾನು ಎಲ್ಲವನ್ನೂ ಬರೆಯುವ ಅಗತ್ಯತೆ ಇದೆ ಅದು ನಿಜವಲ್ಲ ನೀವು ಎಲ್ಲವನ್ನೂ ಬರೆಯುತ್ತಿದ್ದರೆ ಪೇಟೆಂಟ್ ಕಚೇರಿಯಿಂದ ಮಾಡಲ್ಪಟ್ಟ ಪರಿಶೀಲನೆ ಇರುತ್ತದೆ ಭಾರತದಲ್ಲಿ ಇದನ್ನು ಭಾರತೀಯ ಪೇಟೆಂಟ್ ಕಚೇರಿಯಿಂದ ಮಾಡಲಾಗುವುದು ಮತ್ತು ಭಾರತೀಯ ಪೇಟೆಂಟ್ ಕಚೇರಿ ನಿಮ್ಮ ಲಿಖಿತ ವಿವರಣೆಗೆ ಒಳಪಟ್ಟಿರುತ್ತದೆ ಎಂದು ನೀವು ಪರೀಕ್ಷೆಗಳಲ್ಲಿ ಹಾದುಹೋದಾಗ ಮಾತ್ರ ನಿಮಗೆ ಪೇಟೆಂಟ್ ನೀಡಲಾಗುವುದು ಇದು ನಿಮಗೆ ಸೀಮಿತ ಅವಧಿಗೆ ಶೀರ್ಷಿಕೆ ಮತ್ತು ಸಮಯಕ್ಕೆ ಸಂರಕ್ಷಣೆ ನೀಡುತ್ತದೆ ನೀವು ಅಗತ್ಯವಾದ ಶುಲ್ಕವನ್ನು ಪಾವತಿಸುವ ಮೂಲಕ ಅದನ್ನು ಜೀವಂತವಾಗಿರಿಸಿಕೊಳ್ಳುವಂತೆ ಒದಗಿಸುತ್ತದೆ ಇದೀಗ ಹಕ್ಕು ಮತ್ತು ಆಸ್ತಿ ಎಂಬ ಪದದಿಂದ ನಾವು ಏನನ್ನು ಅರ್ಥೈಸುತ್ತೇವೆ ಎಂದು ಈಗ ನೋಡಿದ್ದೇವೆ ಈಗ ಬೌದ್ಧಿಕ ಆಸ್ತಿ ಹಕ್ಕುಗಳ ಬೌದ್ಧಿಕ ಭಾಗವನ್ನು ನೋಡೋಣ ನಾವು ಬೌದ್ಧಿಕ ಅರ್ಥ ಮಾಡಿದಾಗ ನಮ್ಮ ಬುದ್ಧಿವಂತಿಕೆಯಿಂದ ಬರುವ ವಿಷಯಗಳನ್ನು ನಾವು ಉಲ್ಲೇಖಿಸುತ್ತೇವೆ ಉದಾಹರಣೆಗೆ ನಮ್ಮ ಬುದ್ಧಿಶಕ್ತಿಯಿಂದ ಹೊರಬರುವ ಉತ್ಪನ್ನಗಳು ಬೌದ್ಧಿಕ ಎಂದು ನಾವು ವಿಷಯಗಳನ್ನು ಯೋಚಿಸಲು ಮತ್ತು ಅರ್ಥಮಾಡಿಕೊಳ್ಳುವ ನಮ್ಮ ಸಾಮರ್ಥ್ಯವನ್ನು ನೋಡಿ ಕೆಲವೊಮ್ಮೆ ಈ ವಿಷಯಗಳು ಸಂಕೀರ್ಣವಾಗಿದೆ ಆದ್ದರಿಂದ ಕಲ್ಪನೆಗಳನ್ನು ಯೋಚಿಸುವುದು ಮತ್ತು ಅರ್ಥಮಾಡಿಕೊಳ್ಳುವ ಸಾಮರ್ಥ್ಯ ಇದು ಕೆಲವೊಮ್ಮೆ ಆ ಕಲ್ಪನೆಗಳು ಸಂಕೀರ್ಣವಾದ ವಿಚಾರಗಳಾಗಿವೆ ಆದ್ದರಿಂದ ಒಂದು ಕಲ್ಪನೆ ಮಾನಸಿಕ ಪ್ರಯತ್ನದಿಂದ ಹೊರಬರುವ ಸಂಗತಿಯಾಗಿದೆ ಒಂದು ಆಲೋಚನೆಯು ಎಚ್ಚರಿಕೆಯ ಚಿಂತನೆಯ ಉತ್ಪನ್ನವಾಗಿದೆ ಎಂದು ನಾವು ಹೇಳಬಹುದು ಈಗ ಈ ಎಲ್ಲ ವಿಷಯಗಳು ಮನುಷ್ಯರಲ್ಲಿ ಅಂತರ್ಗತವಾಗಿರುವ ಸೃಜನಶೀಲತೆ ಬೌದ್ಧಿಕ ಪ್ರಯತ್ನದಿಂದ ಹೊರಬರುವ ಸೃಜನಶೀಲತೆ ಮತ್ತು ನಿರಂತರ ಚಿಂತನೆ ಅಥವಾ ಎಚ್ಚರಿಕೆಯಿಂದ ಯೋಚಿಸುವ ಕಲ್ಪನೆ ಇವುಗಳು ನಾವು ಬೌದ್ಧಿಕ ಎಂದು ಉಲ್ಲೇಖಿಸುವ ಬೌದ್ಧಿಕ ಆಸ್ತಿ ಹಕ್ಕುಗಳ ಸಂದರ್ಭದಲ್ಲಿ ಬೌದ್ಧಿಕ ಆಸ್ತಿ ಹಕ್ಕುಗಳು ಅದನ್ನು ರಕ್ಷಿಸುವ ವಸ್ತುಗಳ ಪಾತ್ರದ ವಿವರಣಾತ್ಮಕವಾಗಿವೆ ಉದಾಹರಣೆಗೆ ಪೇಟೆಂಟ್ಗಳು ಆವಿಷ್ಕಾರಗಳನ್ನು ಬೌದ್ಧಿಕ ಆಸ್ತಿ ಹಕ್ಕುಗಳನ್ನು ರಕ್ಷಿಸುವುದನ್ನು ನಾವು ಪೇಟೆಂಟ್ಗಳೆಂದು ಹೇಳಿದಾಗ ಅವರು ಬೌದ್ಧಿಕ ಆಸ್ತಿಯನ್ನು ರಕ್ಷಿಸುತ್ತಾರೆ ಇದು ಆವಿಷ್ಕಾರವಾಗಿದೆ ನಾವು ಸೃಜನಶೀಲ ಮಾನವ ಕಾರ್ಮಿಕರಿಂದ ಹೊರಬರುವಂತಹ ಆವಿಷ್ಕಾರವನ್ನು ಉಲ್ಲೇಖಿಸುತ್ತೇವೆ ಒಂದು ಆವಿಷ್ಕಾರ ಇದು ಒಂದು ಆಕಸ್ಮಿಕ ಆವಿಷ್ಕಾರ ಆಗಿರಬಹುದು ಆದರೆ ನಾವು ಅದನ್ನು ಬುದ್ಧಿವಂತಿಕೆಯ ಉತ್ಪನ್ನವೆಂದು ಕಡಿಮೆ ಎಂದು ಎಂದಿಗೂ ಹೇಳಿಕೊಳ್ಳುವುದಿಲ್ಲ ಈಗ ನಾವು ಬೌದ್ಧಿಕ ಆಸ್ತಿಯನ್ನು ಅರ್ಥಮಾಡಿಕೊಳ್ಳಬೇಕಾದರೆ ಅದು ಹೇಗೆ ಪ್ರಕಟವಾಗಬಹುದು ಕುರ್ಚಿಯನ್ನು ರಚಿಸುವ ಬಡಗಿಯ ಉದಾಹರಣೆಯನ್ನು ನಾವು ಹೊಂದಬಹುದು ಈಗ ನೀವು ಒಂದು ವೇಳೆ ಮರದಿಂದ ಕುರ್ಚಿಯನ್ನು ರಚಿಸುತ್ತಿರುವ ಬಡಗಿ ಊಹಿಸಿ ಅವರು ಮರವನ್ನು ನೋಡಿದರು ಅವುಗಳನ್ನು ತುಂಡುಗಳಾಗಿ ಕತ್ತರಿಸುತ್ತಾರೆ ನಂತರ ಅವರು ಅವರನ್ನು ಒಟ್ಟುಗೂಡಿಸುತ್ತಾ ಅವನು ಹಾಗೆ ಮಾಡಬಲ್ಲನು ಮತ್ತು ಅವನು ಸಂಪೂರ್ಣ ಕುರ್ಚಿಯನ್ನು ಸಹ ಅವನೊಂದಿಗೆ ಯಾವುದೇ ರೇಖಾಚಿತ್ರವನ್ನು ಹೊಂದಿರದಿದ್ದರೂ ಕಾಗದದ ಮೇಲೆ ಪೆನ್ ಹಾಕದೆಯೇ ಅಥವಾ ಇತರರ ಭಾವನೆ ಇಲ್ಲದಿದ್ದರೂ ಸಹ ಅವರಿಂದ ಹೊರಬರುವ ಒಂದು ರೀತಿಯ ಬೌದ್ಧಿಕ ಪ್ರಯತ್ನವಾಗಿದೆ ಬಡಗಿ ನಿಜವಾಗಿ ಕುರ್ಚಿಯನ್ನು ತಯಾರಿಸುತ್ತಿರುವಾಗ ಒಬ್ಬ ಮನುಷ್ಯನು ಮಾನವ ಕಾರ್ಮಿಕರಲ್ಲಿ ತೊಡಗಿದ್ದಾನೆ ಎನ್ನುವುದನ್ನು ನೋಡಬೇಕಾದದ್ದು ನಾವು ಭೌತಿಕ ಕಾರ್ಮಿಕ ಎಂದು ಕರೆಯುತ್ತೇವೆ ಮಾನಸಿಕ ಕಾರ್ಮಿಕರ ಅರಿವು ಮೂಡಿಸುವುದಿಲ್ಲ ಆದರೆ ಅದು ಅಲ್ಲಿದೆಯಾದರೂ ಉತ್ಪನ್ನದ ಅಂತ್ಯದಲ್ಲಿ ಉತ್ಪನ್ನವು ಮುಗಿದ ನಂತರ ಸುಂದರವಾಗಿ ರಚಿಸಲಾದ ಕುರ್ಚಿಯನ್ನು ನೀವು ನೋಡಲು ಸಾಧ್ಯವಾಗುತ್ತದೆ ಅಲ್ಲಿ ನೀವು ಹೋದ ಮಾನಸಿಕ ಪ್ರಯತ್ನವನ್ನು ಗ್ರಹಿಸಲು ಸಾಧ್ಯವಿಲ್ಲ ಆದರೆ ನೀವು ಅವನನ್ನು ವೀಕ್ಷಿಸುತ್ತಿರುವಾಗ ನೀವು ಮಾಡಿದ ದೈಹಿಕ ಪ್ರಯತ್ನವನ್ನು ನೀವು ಕಂಡುಹಿಡಿಯಲು ಸಾಧ್ಯವಾಯಿತು ಮಾನಸಿಕ ಅಂಶ ಎಂದು ಬೌದ್ಧಿಕ ಆವರಿಸುತ್ತದೆ ಅದು ಆ ಮಾನಸಿಕ ಅಂಶದಿಂದ ಹೊರಬರುವ ಕೌಶಲ್ಯಗಳನ್ನು ಕೂಡಾ ಒಳಗೊಳ್ಳುತ್ತದೆ ಕೆಲವೊಮ್ಮೆ ಭೌತಿಕ ಮತ್ತು ಮಾನಸಿಕ ಅಂಶವನ್ನು ಪ್ರತ್ಯೇಕಿಸಲು ಕಷ್ಟವಾಗುತ್ತದೆ ಏಕೆಂದರೆ ನಿರ್ದಿಷ್ಟವಾದ ಚಲನೆಯನ್ನು ಅಥವಾ ಕಾರ್ಪೆಂಟರ್ ಕೈಯಿಂದ ಬರುವ ಕೌಶಲ್ಯವನ್ನು ಹೊಂದಿರುವಾಗ ಅದು ಕೆಲವು ದೈಹಿಕ ಕೌಶಲಗಳು ಮತ್ತು ಮಾನಸಿಕ ಕೌಶಲ್ಯಗಳ ಸಂಯೋಜನೆಯಾಗಿದೆ ಆದ್ದರಿಂದ ಭೌತಿಕ ಭಾಗವು ಮಾನಸಿಕ ಭಾಗಕ್ಕಿಂತ ವಿಭಿನ್ನವಾಗಿದೆ ಎಂದು ನಾವು ಕತ್ತರಿಸಿ ಹೇಳುವುದು ತುಂಬಾ ಕಠಿಣವಾಗಿದೆ ಆದರೆ ನಾವು ಈ ಪರಿಕಲ್ಪನೆಯನ್ನು ಚೆನ್ನಾಗಿ ಅರ್ಥಮಾಡಿಕೊಳ್ಳಲು ನಾವು ಕಾರ್ಪೆಂಟರ್ ದೈಹಿಕ ಶ್ರಮವನ್ನು ಕಂಡಿದ್ದರೂ ಪ್ರಕ್ರಿಯೆಯನ್ನು ನೋಡಲು ನಮಗೆ ಸಾಧ್ಯವಾಗಲಿಲ್ಲ ಅದು ಕುರ್ಚಿಯನ್ನು ಹುಟ್ಟುಹಾಕುವಲ್ಲಿ ಮತ್ತು ಕುರ್ಚಿಯನ್ನು ಒಟ್ಟಿಗೆ ಸೇರಿಸುವಲ್ಲಿ ಹೋಯಿತು ಅದು ಅವನ ಮನಸ್ಸಿನಲ್ಲಿ ಹೋಯಿತು ಅಂತೆಯೇ ಲೇಖಕರು ಒಂದು ಪುಸ್ತಕವನ್ನು ಬರೆಯುತ್ತಿದ್ದಾಗ ನಾವು ಏನು ನೋಡುತ್ತೇವೆಂದು ಕಾಗದದ ಮೇಲೆ ಕಾಗದವನ್ನು ಹಾಕುತ್ತಿದ್ದೇವೆ ಮತ್ತು ಅವನ ಪುಸ್ತಕವು ಹೊರಬರುವ ತನಕ ಆ ದಿನಗಳನ್ನು ಪ್ರಯಾಸಕರವಾಗಿ ಮಾಡುವಂತೆ ನೀವು ನೋಡುತ್ತೀರಿ ನಾವು ನೋಡುವ ಈ ದೃಷ್ಟಿ ಎಲ್ಲಾ ಲೇಖಕರಲ್ಲಿ ಅದೇ ಆಗಿರಬಹುದು ಯಾರೆಂಬುದನ್ನು ಲೆಕ್ಕಿಸದೆಯೇ ಇದು ಪಠ್ಯ ಪುಸ್ತಕದ ಲೇಖಕರಾಗಬಹುದು ಅದು ಬೇರೊಬ್ಬರಿಗೆ ಕಳುಹಿಸಲಾಗುವ ಪತ್ರವೊಂದರ ಲೇಖಕರಾಗಬಹುದು ಅದು ಮಾಸ್ಟರ್ ಪೀಸ್ನ ಲೇಖಕರಾಗಬಹುದು ಆದರೆ ಮಾನಸಿಕ ಪ್ರಯತ್ನವು ಭಿನ್ನವಾಗಿರುತ್ತದೆ ಮತ್ತು ಹೊರಬರುವ ಗುಣಮಟ್ಟವೂ ಭಿನ್ನವಾಗಿರುತ್ತದೆ ಆದ್ದರಿಂದ ನಾವು ಅರ್ಥೈಸಿಕೊಳ್ಳುವ ಮೂಲಕ ಅಥವಾ ದೈಹಿಕ ಮತ್ತು ಮಾನಸಿಕ ಕೌಶಲ್ಯಗಳ ಸಂಯೋಜನೆಯಾಗಿರುವ ಮಾನಸಿಕ ಪ್ರಯತ್ನ ಅಥವಾ ಸೃಜನಶೀಲ ಪ್ರಯತ್ನವನ್ನು ನಾವು ನೋಡುತ್ತಿದ್ದೇವೆ ಮಾನವರ ಮೇಲೆ ನಾವು ಈ ಭಾಗವನ್ನು ಹುಡುಕುತ್ತೇವೆ ಆದ್ದರಿಂದ ಬೌದ್ಧಿಕ ಪ್ರಯತ್ನದಿಂದ ಹೊರಬರುವ ಆಸ್ತಿಯ ಬಗ್ಗೆ ನಾವು ಮಾತನಾಡುವಾಗ ನಾವು ಆ ರೀತಿಯಲ್ಲಿ ಲಕ್ಷಣ ಬಯಸಿದ್ದೇವೆ ಉದಾಹರಣೆಗೆ ಕಲಾವಿದ ಅಥವಾ ಟೈಲರ್ ವರ್ಣರಂಜಿತ ಥ್ರೆಡ್ಗಳನ್ನು ಬಟ್ಟೆಯ ಕಸೂತಿಯ ತುಣುಕನ್ನು ರಚಿಸಲು ನಾವು ಹೇಳುತ್ತಿಲ್ಲ ಅದೇ ಆಧುನಿಕ ಹೊಲಿಗೆ ಯಂತ್ರದಿಂದ ಇದನ್ನು ಮಾಡಬಹುದಾಗಿದೆ ಹೊಲಿಗೆ ಯಂತ್ರದ ಕೆಲಸವು ಬೌದ್ಧಿಕ ಆಸ್ತಿಯೆಂದು ನಾವು ಹೇಳುತ್ತಿಲ್ಲ ಏಕೆಂದರೆ ಬೌದ್ಧಿಕ ಆಸ್ತಿ ಮುಂಚೆಯೇ ಹೋಯಿತು ಇದು ಹೊಲಿಗೆ ಯಂತ್ರದ ರಚನೆಯಲ್ಲಿ ವರ್ಣರಂಜಿತ ಥ್ರೆಡ್ ಅನ್ನು ಬಳಸಿಕೊಂಡು ಬಟ್ಟೆಯ ಮೇಲೆ ಈ ಸಂಕೀರ್ಣವಾದ ವಿನ್ಯಾಸಗಳನ್ನು ಮಾಡುವ ಸಾಮರ್ಥ್ಯವನ್ನು ಹೊಂದಿತ್ತು ಅದೇನೇ ಇದ್ದರೂ ಅದನ್ನು ಮಾಡಿದವರು ಅಥವಾ ಬಟ್ಟೆಯ ಮೇಲೆ ವಿನ್ಯಾಸದ ತುಣುಕುಗಳನ್ನು ಕಸೂತಿ ಮಾಡಿದ ವ್ಯಕ್ತಿಯು ಬೌದ್ಧಿಕ ಪ್ರಯತ್ನವನ್ನು ಮಾಡಿದ್ದೇವೆ ಎಂದು ನಾವು ಹೇಳುತ್ತೇವೆ ಆದ್ದರಿಂದ ನಾವು ಬೌದ್ಧಿಕತೆಯನ್ನು ಮನುಷ್ಯರಿಂದ ಬರುವ ಯಾವುದೋ ಮತ್ತು ಯಂತ್ರಗಳಿಂದ ಬರುವ ಏನಾದರೂ ಅಲ್ಲ ಎಂದು ಗುರುತಿಸುತ್ತೇವೆ ನಾವು ಮಾನಸಿಕರಿಗೆ ವಿಶೇಷವಾದದ್ದು ಮತ್ತು ಇತರ ಜೀವಿಗಳಿಗೆ ಅಲ್ಲ ಎಂದು ಬೌದ್ಧಿಕತೆಯನ್ನು ಪ್ರತ್ಯೇಕಿಸುತ್ತೇವೆ ಈಗ ಈ ಮೂರು ನಿಯಮಗಳ ಬಗ್ಗೆ ನಾವು ತಿಳಿದುಕೊಳ್ಳುತ್ತೇವೆ ಯಾವ ಹಕ್ಕುಗಳು ಯಾವ ಆಸ್ತಿ ಮತ್ತು ಬೌದ್ಧಿಕ ಪದದಿಂದ ಅರ್ಥವೇನು ನಾವು ಮುಂದುವರೆಯಲು ಮತ್ತು ವ್ಯಾಖ್ಯಾನವನ್ನು ನೀಡುವ ಸ್ಥಿತಿಯಲ್ಲಿರಬೇಕು ಬೌದ್ಧಿಕ ಆಸ್ತಿ ಹಕ್ಕುಗಳಿಗಾಗಿ ಬೌದ್ಧಿಕ ಆಸ್ತಿ ಹಕ್ಕುಗಳು ಸಾಮಾನ್ಯವಾಗಿ ಕಲ್ಪನೆಯ ಅನ್ವಯಗಳು ಮತ್ತು ವಾಣಿಜ್ಯ ಮೌಲ್ಯದ ಮಾಹಿತಿಯನ್ನು ರಕ್ಷಿಸುತ್ತದೆ ಈಗ ಈ ಶಾಖೆ ಬೌದ್ಧಿಕ ಆಸ್ತಿ ಹಕ್ಕುಗಳು ಸಾಮಾನ್ಯವಾಗಿ ಕಲ್ಪನೆಗಳ ಅನ್ವಯಗಳನ್ನು ರಕ್ಷಿಸುತ್ತದೆ ಅವರು ಪ್ರತಿ ಪರಿಕಲ್ಪನೆಗಳನ್ನು ರಕ್ಷಿಸುವುದಿಲ್ಲ ಇದು ನಾವು ಅರ್ಥಮಾಡಿಕೊಳ್ಳಬೇಕಾಗಿರುವ ವಿಷಯ ತಮ್ಮದೇ ಆದ ಕಲ್ಪನೆಗಳನ್ನು ಸ್ವತಃ ರಕ್ಷಿಸಲು ಸಾಧ್ಯವಿಲ್ಲ ಆದರೆ ಅನ್ವಯಗಳು ಮತ್ತು ವಿಚಾರಗಳ ಅಭಿವ್ಯಕ್ತಿಗಳು ರಕ್ಷಿಸಲ್ಪಡುತ್ತವೆ ಈಗ ಉತ್ತಮ ಉದಾಹರಣೆಯೆಂದರೆ ಸಾಹಿತ್ಯಕ ಕೃತಿಗಳಲ್ಲಿನ ಒಂದು ನಿರೂಪಣೆಯಾಗಿದೆ ಅಪರಾಧ ವಿಜ್ಞಾನ ನೀವು ಅಪರಾಧದಲ್ಲಿ ಪ್ರತಿಯೊಂದು ಕಾದಂಬರಿಯೂ ಅದನ್ನು ಮಾಡಿದವರು ಅಥವಾ ಯಾರೊಬ್ಬರು ಏನಾದರೂ ಮಾಡಿದ್ದಾರೆ ಎಂದು ನೋಡಿದ್ದೀರಿ ಆದ್ದರಿಂದ ಇದು ಪ್ರಕಾರದ್ದು ಒಂದು ಕಥಾವಸ್ತುವಿದೆ ಅಲ್ಲಿ ನಡೆಯುವ ಒಂದು ಘಟನೆ ಇರುತ್ತದೆ ಮತ್ತು ಅನುಮಾನಾಸ್ಪದವಾಗಿ ಕಾಣುವ ಅಕ್ಷರಗಳ ಒಂದು ಗುಂಪು ಇದೆ ಮತ್ತು ಆ ವಿಷಯವನ್ನು ಪರಿಹರಿಸಲು ಬರುವ ವ್ಯಕ್ತಿಯು ಇದೆ ಮತ್ತು ಅಂತಿಮವಾಗಿ ಕೆಲವು ಕಥೆಯಲ್ಲಿ ಟ್ವಿಸ್ಟ್ ಅಂತಿಮವಾಗಿ ಅಪರಾಧವನ್ನು ಪರಿಹರಿಸಲಾಗುತ್ತದೆ ಅಥವಾ ಕನಿಷ್ಠ ಕಾದಂಬರಿಯನ್ನು ಓದಿದ ವ್ಯಕ್ತಿಗೆ ಅವರು ಯಾವುದನ್ನಾದರೂ ಪರಿಹರಿಸುವ ಒಂದು ಪ್ರಕ್ರಿಯೆಯ ಭಾಗವೆಂದು ಭಾವಿಸುತ್ತಾರೆ ಈಗ ಈ ಪ್ರಕಾರದ ದೀರ್ಘಕಾಲ ಅಸ್ತಿತ್ವದಲ್ಲಿದೆ ವಿವಿಧ ಕ್ಯಾಲಿಬರ್ಸ್ ಜನರು ಅಪರಾಧದ ಕಾದಂಬರಿಗಳನ್ನು ಬರೆದಿದ್ದಾರೆ ಮತ್ತು ಅವರು ಒಂದೇ ರೀತಿಯ ಕಥಾವಸ್ತುವನ್ನು ಅನುಸರಿಸುತ್ತಾರೆ ಪರಿಹರಿಸಬೇಕಾದ ಒಂದು ಘಟನೆ ಇದೆ ಮತ್ತು ಯಾರಾದರೂ ಅದನ್ನು ಬಗೆಹರಿಸುತ್ತಾರೆ ಸಂಭವನೀಯ ಪಾತ್ರಗಳ ಬಗ್ಗೆ ಸಂಶಯವಿದೆ ಮತ್ತು ಬೇರೊಬ್ಬ ವ್ಯಕ್ತಿಯು ವಾಸ್ತವವಾಗಿ ಅಪರಾಧ ಮಾಡಿದರು ಆದ್ದರಿಂದ ಅದು ಯಾರ ಭಾಗವಾಗಿತ್ತು ಅವನು ಹೇಗೆ ಅಪರಾಧವನ್ನು ಮಾಡಿದ್ದಾನೆ ಎಂಬುದು ಮತ್ತು ಈ ಅಪರಾಧವನ್ನು ಹೇಗೆ ಮಾಡಿದ್ದಾರೆ ಎಂದು ಓದುಗರಿಗೆ ಯಾರಾದರೂ ವಿವರಿಸುತ್ತಾರೆ ಅಥವಾ ಹೇಳುತ್ತಾನೆ ಆದ್ದರಿಂದ ಇವುಗಳು ಇತರ ಮಾರ್ಗಗಳಾಗಿರಬಹುದು ಆದರೆ ಇದು ಈ ಪ್ರಕಾರವಾಗಿದೆ ಈ ಕಲ್ಪನೆಯ ಗುಂಪು ಅದರ ಸ್ವಭಾವದಿಂದ ಊಹಿಸಬಹುದಾದದು ಏಕೆಂದರೆ ಈ ಸೆಟ್ಟಿಂಗ್ ಯಾವಾಗಲೂ ಅಪರಾಧವಾಗಿದೆ ಮತ್ತು ಅಪರಾಧವು ಏಕೆ ಸಂಭವಿಸಿತು ಎಂಬುದರ ವಿವರಣೆಯಿದೆ ಅಥವಾ ಹೇಗೆ ಅಪರಾಧ ಸಂಭವಿಸಿತು ಆದರೆ ಈ ಪ್ರಕಾರ ಹೊರಬಂದ ಪುಸ್ತಕಗಳ ಸಂಖ್ಯೆ ಮತ್ತು ಲೇಖಕರ ಸಂಖ್ಯೆ ನೋಡಿ ಅಗಾಥಾ ಕ್ರಿಸ್ಟಿಳಂತಹ ಕೆಲವು ಲೇಖಕರು ಈ ಪ್ರಕಾರದ ಹೆಚ್ಚಿನ ಪುಸ್ತಕಗಳನ್ನು ಬರೆದಿದ್ದಾರೆ ಮತ್ತು ಇನ್ನೂ ಪ್ರತಿ ಪುಸ್ತಕವೂ ವಿಭಿನ್ನವಾಗಿದೆ ಇದು ಅದೇ ಪರಿಕಲ್ಪನೆಯಾಗಿರಬಹುದು ಇದು ಈ ಪ್ಲಾಟ್ಗಳನ್ನು ಬಗೆಹರಿಸುವ ಒಂದೇ ಮುಖ್ಯ ಪಾತ್ರವಾಗಿದೆ ಆದಾಗ್ಯೂ ಪ್ರತಿ ಪರಿಕಲ್ಪನೆಯು ಬೇರೆ ರೂಪದಲ್ಲಿ ವ್ಯಕ್ತವಾಗುತ್ತದೆ ಮತ್ತು ಅದು ಬೇರೆ ರೂಪದಲ್ಲಿ ವ್ಯಕ್ತಪಡಿಸಲ್ಪಟ್ಟಿರುವುದರಿಂದ ಪ್ರತಿ ಪರಿಕಲ್ಪನೆಯು ವಿಭಿನ್ನ ರೂಪದಲ್ಲಿ ವ್ಯಕ್ತಪಡಿಸಿದಂತೆ ಪ್ರತ್ಯೇಕ ಹಕ್ಕನ್ನು ಹೊಂದಿರಬಹುದು ಆದ್ದರಿಂದ ಕೃತಿಸ್ವಾಮ್ಯವು ಅಗಾಥ ಕ್ರಿಸ್ಟಿ ಎಲ್ಲಾ ಪುಸ್ತಕಗಳಲ್ಲಿಯೂ ನಿಂತಿದೆ ಮತ್ತು ಅವರು ಎಲ್ಲಾ ಅಪರಾಧ ಕಾದಂಬರಿಗಳೆಂದು ಅವರು ಆಕ್ಷೇಪಣೆ ಮಾಡಬಾರದು ಅಥವಾ ಅವೆಲ್ಲವೂ ಕಾಲ್ಪನಿಕ ಕೃತಿಗಳಾಗಿವೆ ಆದ್ದರಿಂದ ಅವರು ಮಾಡುತ್ತಿರುವ ಎಲ್ಲವೂ ಕಾಲ್ಪನಿಕ ಕೃತಿಗಳಾಗಿವೆ ಕೆಲವು ಸಂದರ್ಭಗಳಲ್ಲಿ ಈ ಸಮಸ್ಯೆಗಳನ್ನು ಪರಿಹರಿಸಲು ಅದೇ ನಾಯಕ ಆದ್ದರಿಂದ ಆಲೋಚನೆ ಒಂದೇ ಎಂದು ಹೇಳಲು ಒಂದು ಕಾರಣವಾಗಿರಬಾರದು ಅಭಿವ್ಯಕ್ತಿ ವಿಭಿನ್ನವಾಗಿರುವವರೆಗೆ ಆ ವಿಚಾರಗಳಲ್ಲಿ ನೀವು ವಿವಿಧ ಹಕ್ಕುಗಳನ್ನು ಹೊಂದಬಹುದು ಈಗ ನಾವು ಬೌದ್ಧಿಕ ಸ್ವತ್ತಿನ ಸ್ವರೂಪವನ್ನು ನೋಡಲು ಪ್ರಯತ್ನಿಸುತ್ತೇವೆ ಈಗ ನಾವು ಈ ನಿಯಮಗಳನ್ನು ವಿಶ್ಲೇಷಿಸಿದ್ದೇವೆ ಮತ್ತು ಈ ನಿಯಮಗಳು ವಾಸ್ತವವಾಗಿ ಬೌದ್ಧಿಕ ಆಸ್ತಿ ಹಕ್ಕುಗಳಿಗೆ ಸಾಮಾನ್ಯವಾದ ಗುಣಲಕ್ಷಣಗಳಾಗಿ ಗುರುತಿಸಬಹುದಾದ ಕೆಲವು ಲಕ್ಷಣಗಳನ್ನು ಎಸೆದಿದೆ ಸಾಮಾನ್ಯವಾಗದಿದ್ದರೆ ಈ ಹಕ್ಕುಗಳ ಗುಂಪನ್ನು ನಿಜವಾಗಿ ನಿರೂಪಿಸುವ ಗುಣಲಕ್ಷಣಗಳು ಮೊದಲನೆಯದಾಗಿ ಅವರು ಕಾನೂನಿನ ಮೂಲಕ ರಕ್ಷಿಸಬಹುದಾಗಿರುತ್ತದೆ ಅದು ಮೊದಲನೆಯದು ಏಕೆಂದರೆ ಅವರು ಕಾನೂನುಗಳನ್ನು ರಕ್ಷಿಸುವುದಿಲ್ಲ ಆದರೆ ನಾವು ಬೌದ್ಧಿಕ ಆಸ್ತಿ ಹಕ್ಕುಗಳ ಬಗ್ಗೆ ಮಾತನಾಡುವಾಗ ನಾವು ಒಂದು ನಿರ್ದಿಷ್ಟ ಹಕ್ಕು ಬಗ್ಗೆ ಮಾತನಾಡುತ್ತೇವೆ ಅದು ಪೇಟೆಂಟ್ ಆಗಿರಲಿ ಅದು ಕೃತಿಸ್ವಾಮ್ಯ ವ್ಯಾಪಾರಿ ಗುರುತು ವಿನ್ಯಾಸ ಅಲ್ಲಿ ಅವರು ಬಹಳ ಮೌಲ್ಯಯುತ ಮಾಹಿತಿ ಕಲ್ಪನೆ ರಕ್ಷಣೆಯನ್ನು ನೀಡುವ ಹಕ್ಕುಗಳ ಪಟ್ಟಿ ಆದ್ದರಿಂದ ಮೊದಲನೆಯದು ಇವುಗಳನ್ನು ಕಾರ್ಯಗತಗೊಳಿಸಬಲ್ಲವು ಆದ್ದರಿಂದ ನಾವು ಸರಿಯಾಗಿ ಹೇಳಿದಾಗ ನಾವು ಜಾರಿಗೆ ಬರಬಹುದು ಆದ್ದರಿಂದ ಅದು ಮೊದಲ ವಿಷಯ ಬೌದ್ಧಿಕ ಆಸ್ತಿಯಾಗಿ ಅರ್ಹತೆ ಪಡೆಯಲು ಏನಾದರೂ ಅದನ್ನು ಜಾರಿಗೆ ತರಬೇಕು ಅದು ಸರಿಯಾದ ಸ್ವರೂಪದಲ್ಲಿರಬೇಕು ಅರ್ಹತೆ ಇರಬೇಕು ಯಾರಾದರೂ ಅದರ ಮೇಲೆ ಬಳಸಿದ ಏನಾದರೂ ಹಕ್ಕು ಪಡೆಯಬಹುದು ಮತ್ತು ಉಲ್ಲಂಘನೆ ಇದ್ದರೆ ಅದು ಪರಿಹಾರವಾಗಿರಬೇಕು ಆದ್ದರಿಂದ ಪೇಟೆಂಟ್ ಉಲ್ಲಂಘನೆಯಾಗಿದ್ದರೆ ಅಥವಾ ಪೇಟೆಂಟ್ ಉಲ್ಲಂಘನೆಯು ಪರಿಹಾರವಾಗಿದ್ದರೆ ಸುರಕ್ಷತೆ ನೀಡುತ್ತದೆ ವ್ಯಕ್ತಿಯನ್ನು ಕೆಲಸ ಮಾಡಬಾರದು ಎಂದು ನೀವು ಕೇಳುವ ವ್ಯಕ್ತಿಯನ್ನು ನೀವು ನಿಲ್ಲಿಸಬಹುದು ಅಥವಾ ನಾವು ಹಣಕಾಸಿನ ಪರಿಹಾರ ಅಥವಾ ಹಾನಿಗಳನ್ನು ಕರೆಯುವದನ್ನು ನೀವು ಹೇಳಬಹುದು ಆದ್ದರಿಂದ ಮೊದಲನೆಯದಾಗಿ ಅವರು ಕಾರ್ಯಗತಗೊಳಿಸಬಹುದಾಗಿದೆ ಎರಡನೆಯ ಗುಣವೆಂದರೆ ಅವುಗಳು ಸಾಮಾನ್ಯ ಆಸ್ತಿಯಿಂದ ಭಿನ್ನವಾಗಿರುತ್ತವೆ ನಾವು ಪದವನ್ನು ಅಸ್ಪಷ್ಟವಾಗಿ ಬಳಸಬಹುದು ಈ ಹಕ್ಕುಗಳು ಅಸ್ಪಷ್ಟವಾಗಿರುತ್ತವೆ ನಿಮಗೆ ಸ್ಪರ್ಶಿಸಲು ಮತ್ತು ಅನುಭವಿಸಲು ಸಾಧ್ಯವಿಲ್ಲ ಆದರೆ ಅವು ಕೊನೆಯಲ್ಲಿ ಉತ್ಪನ್ನದಲ್ಲಿ ಕೆಲವು ರೀತಿಯಲ್ಲಿ ಪ್ರಕಟವಾಗುತ್ತವೆ ಮತ್ತು ಅವು ಅಸ್ಪಷ್ಟವಾಗಿರುವುದರಿಂದ ಅವುಗಳು ಕೆಲವು ವಿಧಾನಗಳಿಂದ ವಿವರಿಸಬೇಕಾಗಿದೆ ಆದ್ದರಿಂದ ವಿವರಣೆ ಭಾಗವು ವಿವರಣಾತ್ಮಕ ಭಾಗವನ್ನು ಗುರುತಿಸುವ ವಿವಿಧ ಸ್ವರೂಪಗಳಿಗೆ ಕಾರಣವಾಗಿದೆ ಪೇಟೆಂಟ್ನಲ್ಲಿ ಪೇಟೆಂಟ್ ವಿವರಣೆಯನ್ನು ಕರೆಯುವ ಮೂಲಕ ಅದನ್ನು ಬರೆಯಲಾಗುತ್ತದೆ ಮತ್ತು ಈ ಪೇಟೆಂಟ್ ವಿವರಣೆಯು ಪೇಟೆಂಟ್ ಆಫೀಸ್ನಲ್ಲಿ ನಾವು ಪೇಟೆಂಟ್ ಆಫೀಸ್ಗೆ ಕರೆಯುವ ಪ್ರಕ್ರಿಯೆಗೆ ಒಳಗಾಗುತ್ತದೆ ಮತ್ತು ಪೇಟೆಂಟ್ ಹಕ್ಕುಯಾಗಿ ಹೊರಹೊಮ್ಮುತ್ತದೆ ಈ ಸಂಪೂರ್ಣ ಪ್ರಕ್ರಿಯೆಯು ಸರಳ ಭಾಷೆಯಲ್ಲಿ ನಾವು ಅದನ್ನು ನೋಂದಾಯಿಸಿಕೊಳ್ಳಬಹುದು ಆದ್ದರಿಂದ ಹಕ್ಕುಗಳನ್ನು ಅವರು ಜಾರಿಗೆ ತರಬಹುದು ಮತ್ತು ಅವರು ನೋಂದಾಯಿಸಿಕೊಳ್ಳುವ ಸಾಮರ್ಥ್ಯ ಹೊಂದಿವೆ ಅದೇ ವಿನ್ಯಾಸಕ್ಕೆ ವಿನ್ಯಾಸಗಳನ್ನು ವಿವರಿಸಬಹುದು ಮತ್ತು ಅವುಗಳನ್ನು ನೋಂದಾಯಿಸಬಹುದು ಟ್ರೇಡ್ಮಾರ್ಕ್ಗಳು ಟ್ರೇಡ್ಮಾರ್ಕ್ಗಳನ್ನು ವಿವರಿಸಬಹುದು ಮತ್ತು ಅವುಗಳನ್ನು ನೋಂದಾಯಿಸಬಹುದು ಹಕ್ಕುಸ್ವಾಮ್ಯಗಳನ್ನು ವಿವರಿಸಬಹುದು ಮತ್ತು ಅವುಗಳನ್ನು ನೋಂದಾಯಿಸಬಹುದು ಆದರೆ ಬರ್ನ್ ಕನ್ವೆನ್ಷನ್ಗೆ ಅಂತರರಾಷ್ಟ್ರೀಯ ವ್ಯವಸ್ಥೆಯು ಕರೆದೊಯ್ಯುವುದರಿಂದ ಹಕ್ಕುಸ್ವಾಮ್ಯವನ್ನು ಜಾರಿಗೆ ತರಲು ಅದು ಅನಿವಾರ್ಯವಲ್ಲ ಮೇರೆ ಪ್ರಕಟಣೆ ನೀವು ಅನೇಕ ಪುಸ್ತಕಗಳಲ್ಲಿ ನೋಡಿದ್ದಿರಬಹುದು ಲೇಖಕರು ಅಥವಾ ಪ್ರಕಾಶಕರು ಹಕ್ಕುಸ್ವಾಮ್ಯವನ್ನು ಹೊಂದಿರುವ ಆರಂಭಿಕ ಪುಟಗಳಲ್ಲಿ ಕೃತಿಸ್ವಾಮ್ಯ ಸೂಚನೆ ಇದೆ ನೀವು ವಿವಿಧ ವೆಬ್ಸೈಟ್ಗಳಲ್ಲಿ ಕಾಣಬಹುದು ಅಡಿಟಿಪ್ಪಣಿ ಹಕ್ಕುಸ್ವಾಮ್ಯ ಸೂಚನೆ ಇದೆ ನೀವು ಕೃತಿಸ್ವಾಮ್ಯ ನೋಟೀಸ್ ಅನ್ನು ಮತ್ತು ವಾಸ್ತವವಾಗಿ ಒಂದು ಹೆಸರಿನ ಹೆಸರು ಮತ್ತು ಅದನ್ನು ಪ್ರಕಟಿಸಿದ ವರ್ಷದಲ್ಲಿ ಮತ್ತು ನೀವು ಅದನ್ನು ಪ್ರಕಟಿಸಿದ ಸಂಗತಿಯೆಂದರೆ ನೀವು ಸರಿಯಾದ ಮಾಲೀಕರಾಗಿದ್ದೀರಿ ಎಂದು ಹೇಳುವುದು ಒಳ್ಳೆಯದು ಆದ್ದರಿಂದ ಕೃತಿಸ್ವಾಮ್ಯವು ಅದನ್ನು ವಿನಂತಿಸಲು ನೀವು ನೋಂದಾಯಿಸಬೇಕಾದ ಅಗತ್ಯತೆ ಇರುವಂತಹ ವಿನಾಯಿತಿಯಾಗಿದೆ ಆದರೆ ನೋಂದಣಿ ಸಾಧ್ಯತೆಯಿದೆ ಇದರಲ್ಲಿ ನೀವು ಅದನ್ನು ನೋಂದಾಯಿಸಿಕೊಳ್ಳಬಹುದು ಆದ್ದರಿಂದ ಇದು ಎರಡನೆಯ ಭಾಗವಾಗಿದೆ ಬೌದ್ಧಿಕ ಆಸ್ತಿ ಹಕ್ಕುಗಳ ಬಗ್ಗೆ ಮೊದಲನೆಯದಾಗಿ ಅವರು ಜಾರಿಗೊಳಿಸಲಾಗುವುದು ಎರಡನೆಯ ವಿಷಯವೆಂದರೆ ಅವು ವಿವರಿಸಲ್ಪಡುವ ಮತ್ತು ಸಂಯೋಜಿತವಾಗಿ ನೋಂದಾಯಿಸಲ್ಪಡುವ ಸಾಮರ್ಥ್ಯ ಹೊಂದಿವೆ ಆದ್ದರಿಂದ ಅದು ಎರಡನೆಯ ಭಾಗವಾಗಿದೆ ಅವುಗಳನ್ನು ನೋಂದಾಯಿಸಿಕೊಳ್ಳಬಹುದು ಅದು ಬಹಳಷ್ಟು ವಿಷಯಗಳನ್ನು ತರುತ್ತದೆ ಕಚೇರಿ ಇದೆ ಬಲವನ್ನು ವಿಶ್ಲೇಷಿಸುತ್ತದೆ ಮತ್ತು ಅದನ್ನು ನೀಡುತ್ತದೆ ಮತ್ತು ಪರಿಶೀಲಿಸುತ್ತದೆ ಮತ್ತು ನಂತರ ಅದನ್ನು ಇತರ ವಿಷಯಗಳೊಂದಿಗೆ ಪರಿಶೀಲಿಸುತ್ತದೆ ಮತ್ತು ನಂತರ ನಿಮಗೆ ಶೀರ್ಷಿಕೆ ನೀಡುತ್ತದೆ ಆದ್ದರಿಂದ ಪೇಟೆಂಟ್ ಕಾನೂನಿನಲ್ಲಿ ನೋಂದಣಿ ಪ್ರಕ್ರಿಯೆಯನ್ನು ಪೇಟೆಂಟ್ ಪ್ರೊಸಿಕ್ಯೂಷನ್ ಎಂದು ಕರೆಯಲಾಗುತ್ತದೆ ಇದು ಪೇಟೆಂಟ್ ಕಚೇರಿಯಲ್ಲಿ ನಡೆಯುತ್ತದೆ ಲಿಖಿತ ಭಾಗವಾಗಿದ್ದು ಅದು ಪೇಟೆಂಟ್ ವಿವರಣೆಯು ಕಾನೂನು ಪ್ರಕ್ರಿಯೆಯ ಮೂಲಕ ಹಾದು ಹೋದಾಗ ಮಾತ್ರ ಒಬ್ಬ ವ್ಯಕ್ತಿಯು ಅನುದಾನ ಪಡೆಯುತ್ತಾನೆ ನಾವು ಅನುದಾನದಿಂದ ಅರ್ಥವಾಗುತ್ತೇವೆಯೇ ನಾವು ಪೇಟೆಂಟ್ ಶೀರ್ಷಿಕೆ ಜಾರಿ ನೋಂದಣಿ ಬೌದ್ಧಿಕ ಆಸ್ತಿಯ ಬಗ್ಗೆ ಮೂರನೆಯ ವಿಷಯವೆಂದರೆ ನೀವು ಅದನ್ನು ಸುಲಭವಾಗಿ ನಕಲಿಸಬಹುದು ಈಗ ಈ ಪ್ರಶ್ನೆ ಕೇಳಿ ಮೈಕ್ರೋಸಾಫ್ಟ್ನ ಮೊದಲ ನಕಲನ್ನು ಬರಲು ಎಷ್ಟು ವೆಚ್ಚವಾಗುತ್ತದೆ ವಿಂಡೋಸ್ 7 ಹೇಳಿ ಇದು ಕೆಲವು ಮಿಲಿಯನ್ ಡಾಲರ್ಗಳಾಗಿರುತ್ತದೆ ಏಕೆಂದರೆ ಅವರ ಆರ್ ಡಿ ಅವರ ಬಂಡವಾಳ ಸಿಬ್ಬಂದಿ ಸಂಬಳಗಳು ಬಹಳಷ್ಟು ಸಂಗತಿಗಳು ವಿಂಡೋಸ್ 7 ನ ಮೊದಲ ನಕಲನ್ನು ರಚಿಸುವುದಕ್ಕೆ ಹೋಗುತ್ತಿರುತ್ತಿವೆ ವಿಂಡೋಸ್ 7ನ ಮತ್ತೊಂದು ನಕಲನ್ನು ಮಾಡಲು ಯಾರಿಗಾದರೂ ವೆಚ್ಚವಾಗುತ್ತದೆ ಹಾರ್ಡ್ ಡ್ರೈವ್ ಅಥವಾ ಪೆನ್ ಡ್ರೈವಿನಲ್ಲಿ ಸಿಡಿನಲ್ಲಿ ಏನೇ ಇರಲಿ ಅದನ್ನು ಮಾಡಲು ಸಾಮರ್ಥ್ಯವನ್ನು ಹೊಂದಿದ್ದರೆ ನೀವು ಅದನ್ನು ನಕಲಿಸಬಹುದು ಆದ್ದರಿಂದ ಎರಡನೆಯ ನಕಲನ್ನು ಮಾಡುವ ವೆಚ್ಚ ಏನೂ ಇರುವುದಿಲ್ಲ ಆದ್ದರಿಂದ ಇದು ಬೌದ್ಧಿಕ ಆಸ್ತಿಯ ಮತ್ತೊಂದು ಗುಣಲಕ್ಷಣವನ್ನು ಸರಿಯಾಗಿ ವ್ಯಾಖ್ಯಾನಿಸುತ್ತದೆ ಮೊದಲ ನಕಲನ್ನು ಪಡೆಯುವುದು ಕಷ್ಟ ಆದರೆ ಮೊದಲ ಪ್ರತಿಯನ್ನು ಒಮ್ಮೆ ಔಟ್ ಆಗಿದ್ದರೆ ಅದು ಸುಲಭವಾಗಿ ಮರುರೂಪಗೊಳ್ಳುತ್ತದೆ ಈಗ ಇದು ಪುಸ್ತಕಗಳಿಗೆ ನಿಜ ಪುಸ್ತಕಗಳನ್ನು ತೆಗೆದುಕೊಳ್ಳಬಹುದು ಪುಸ್ತಕವನ್ನು ಬರೆಯಲು ಲೇಖಕರು ಹಲವು ವರ್ಷಗಳನ್ನು ತೆಗೆದುಕೊಳ್ಳಬಹುದು ಪುಸ್ತಕವನ್ನು ಸ್ಕ್ಯಾನ್ ಮಾಡಲು ಮತ್ತು ಇಡೀ ನಕಲಿ ಪುಸ್ತಕದ ಪ್ರತಿಯೊಂದನ್ನೂ ಮೇಘದಲ್ಲಿ ಇರಿಸಲು ಅದು ಹೆಚ್ಚು ತೆಗೆದುಕೊಳ್ಳುವುದಿಲ್ಲ ಅಂತೆಯೇ ಒಂದು ಚಲನಚಿತ್ರವು ತಿಂಗಳುಗಳು ಅಥವಾ ವರ್ಷಗಳ ಪ್ರಯತ್ನವನ್ನು ತೆಗೆದುಕೊಳ್ಳಬಹುದು ಆದರೆ ಚಿತ್ರಮಂದಿರಗಳಲ್ಲಿ ಚಲನಚಿತ್ರದ ಸ್ಕ್ರೀನಿಂಗ್ನ ಕೆಲವೇ ದಿನಗಳಲ್ಲಿ ಪೈರೇಟೆಡ್ ಆವೃತ್ತಿಗಳ ಬಗ್ಗೆ ನಾವು ನಿರಂತರವಾಗಿ ಕೇಳುತ್ತೇವೆ ಬೌದ್ಧಿಕ ಆಸ್ತಿಯನ್ನು ಸೃಷ್ಟಿಸುವುದು ಕಷ್ಟವಾಗಿದ್ದರೂ ಇದು ಪುನರಾವರ್ತಿಸಲು ಸುಲಭವಾಗಿದೆ ಎಂದು ಈ ಎಲ್ಲಾ ಸಂಗತಿಗಳು ನಮಗೆ ತಿಳಿಸುತ್ತವೆ ಇದೀಗ ಇದು ಮತ್ತೊಂದು ಲಕ್ಷಣವಾಗಿದೆ ಅದು ಸುಲಭವಾಗಿ ಪುನರುತ್ಪಾದಿಸಲ್ಪಡುತ್ತದೆ ಸಾಮಾನ್ಯವಾದ ಮತ್ತೊಂದು ಲಕ್ಷಣವೆಂದರೆ ಆದರೆ ಇದು ಒಂದು ಲಕ್ಷಣವಾಗಿದೆ ಇದು ಬೌದ್ಧಿಕ ಆಸ್ತಿಯನ್ನು ಸೃಷ್ಟಿಸುವ ಪ್ರಯತ್ನದ ಅಗತ್ಯವಿರುತ್ತದೆ ನಾವು ಹೇಳಿದಂತೆ ಅದರಲ್ಲಿ ಬೌದ್ಧಿಕ ಪ್ರಯತ್ನವಿದೆ ಆದರೆ ಇಂದಿನ ಜಗತ್ತಿನಲ್ಲಿ ಆಧುನಿಕ ಜಗತ್ತಿನಲ್ಲಿ ಕೆಲವೊಮ್ಮೆ ಈ ಪ್ರಯತ್ನವು ಸಂಶೋಧನೆ ಮತ್ತು ಅಭಿವೃದ್ಧಿಯಿಂದ ಕೆಲವೊಮ್ಮೆ ಬರುತ್ತದೆ ಮತ್ತು ಕೆಲವೊಮ್ಮೆ ಬೌದ್ಧಿಕ ಆಸ್ತಿ ಹಕ್ಕುಗಳನ್ನು ಸೃಷ್ಟಿಸಲು ಅನೇಕ ಜನರು ಒಟ್ಟಿಗೆ ಬರುವ ಅವಶ್ಯಕತೆಯಿದೆ ವಿಶೇಷವಾಗಿ ನಾವು ಆವಿಷ್ಕಾರಗಳ ಬಗ್ಗೆ ಮಾತನಾಡುವಾಗ ಮತ್ತು ಇಂದು ಒಂದು ಸಂಶೋಧಕನು ತನ್ನ ಗ್ಯಾರೇಜ್ನಲ್ಲಿದ್ದ ದಿನಗಳು ಮತ್ತು ಹೊಸದರೊಂದಿಗೆ ಬರಬಹುದು ಇಂದು ವಿಜ್ಞಾನ ಮತ್ತು ತಂತ್ರಜ್ಞಾನವು ಅಂತಹ ಒಂದು ಮಟ್ಟಕ್ಕೆ ಪ್ರಗತಿ ಸಾಧಿಸಿದೆ ಮತ್ತು ಇದು ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿನ ಶೈಕ್ಷಣಿಕ ಬರವಣಿಗೆಯ ಬಗ್ಗೆ ಸತ್ಯವಾಗಿದೆ ಹೆಚ್ಚಿನ ಸಮಯ ಅವರು ಸಹ ಲೇಖಕರಾಗಿದ್ದಾರೆ ಒಂದೇ ವ್ಯಕ್ತಿ ಬರೆದ ಪತ್ರಗಳನ್ನು ನಾವು ಬಹಳ ಅಪರೂಪವಾಗಿ ನೋಡುತ್ತೇವೆ ಆದ್ದರಿಂದ ಪೇಟೆಂಟ್ ಮಾಡುವುದಕ್ಕೂ ಇದು ನಿಜ ಹಲವಾರು ಪೇಟೆಂಟ್ಗಳು ಗುಂಪಿನ ಪ್ರಯತ್ನಗಳಾಗಿವೆ ಕೆಲವು ದೇಶಗಳಲ್ಲಿ ವಿವಿಧ ದೇಶಗಳಲ್ಲಿ ವ್ಯಾಪಕವಾಗಿ ಹರಡುತ್ತವೆ ಅವರು ತಮ್ಮ ಪ್ರಯತ್ನಗಳನ್ನು ಒಟ್ಟಿಗೆ ಸೇರಿಸುತ್ತಾರೆ ಮತ್ತು ಅವರು ಆವಿಷ್ಕಾರದೊಂದಿಗೆ ಬರುತ್ತಾರೆ ಆದ್ದರಿಂದ ಅವರು ಗುಂಪು ಪ್ರಯತ್ನಗಳು ಆದ್ದರಿಂದ ನಾಲ್ಕನೆಯ ಅಂಶವೆಂದರೆ ಈ ಹಕ್ಕುಗಳನ್ನು ರಚಿಸಲು ಬೌದ್ಧಿಕ ಪ್ರಯತ್ನದ ಅಗತ್ಯವಿರುತ್ತದೆ ಆದ್ದರಿಂದ ಅವುಗಳು ಮನಸ್ಸಿನ ಸೃಷ್ಟಿಗಳಾಗಿವೆ ಆದರೆ ಈ ಹಕ್ಕುಗಳನ್ನು ರಚಿಸಲು ಇದು ಒಂದು ಪ್ರಯತ್ನದ ಅಗತ್ಯವಿದೆ ಬೌದ್ಧಿಕ ಆಸ್ತಿಯ ಸ್ವಾಭಾವಿಕ ಸ್ವರೂಪದಲ್ಲಿ ಅಂತರ್ಗತವಾಗಿರುವ ಮತ್ತೊಂದು ಲಕ್ಷಣ ಅಥವಾ ಯಾವುದಾದರೂ ವಿಷಯವೆಂದರೆ ಈ ಹಕ್ಕುಗಳನ್ನು ಒಮ್ಮೆ ರಚಿಸಿದರೆ ಅವು ಮೌಲ್ಯಯುತವಾಗಿವೆ ವ್ಯಾವಹಾರಿಕ ಮೌಲ್ಯ ಅಥವಾ ವ್ಯಾಪಾರದಲ್ಲಿ ಮತ್ತು ವ್ಯಾಪಾರದಲ್ಲಿ ಈ ಹಕ್ಕುಗಳನ್ನು ಬಳಸಬಹುದೆಂಬ ಅಂಶವು ಅವುಗಳನ್ನು ಮೌಲ್ಯಯುತವಾಗಿಸುತ್ತದೆ ಆದ್ದರಿಂದ ಅವರು ಜಾರಿಗೊಳಿಸುವ ಸಾಮರ್ಥ್ಯವನ್ನು ಹೊಂದಿವೆ ಅವರು ನೋಂದಾಯಿಸಬಹುದಾಗಿದೆ ಅವರು ನಕಲಿ ಮಾಡಬಹುದು ಅನೇಕ ಸಂಖ್ಯೆಯಲ್ಲಿ ಪುನರುತ್ಪಾದನೆ ಇದು ಅವುಗಳನ್ನು ರಚಿಸಲು ಪ್ರಯತ್ನವನ್ನು ಒಳಗೊಂಡಿರುತ್ತದೆ ಒಂದು ಸೃಜನಾತ್ಮಕ ಪ್ರಯತ್ನ ಕೆಲವೊಮ್ಮೆ ಅನೇಕ ಜನರು ಒಟ್ಟಾಗಿ ಮತ್ತು ಇದು ವಾಣಿಜ್ಯ ಮೌಲ್ಯವನ್ನು ಹೊಂದಿದೆ ಇದೀಗ ಇವುಗಳು ಐದು ಅಂಶಗಳಾಗಿವೆ ಇದು ಬೌದ್ಧಿಕ ಆಸ್ತಿಯ ಸ್ವಭಾವವನ್ನು ವ್ಯಾಖ್ಯಾನಿಸಲು ನಾವು ಪ್ರಯತ್ನಿಸಿದ್ದೇವೆ ಬೌದ್ಧಿಕ ಆಸ್ತಿ ಅರ್ಥಮಾಡಿಕೊಳ್ಳಲು ಅರ್ಥಶಾಸ್ತ್ರವು ಎರಡು ಪದಗಳನ್ನು ಬಳಸಿದೆ ಅದರ ಸ್ವಭಾವದಿಂದ ಬೌದ್ಧಿಕ ಆಸ್ತಿಯು ವಿರೋಧಾಭಾಸವಲ್ಲ ಮತ್ತು ಅವುಗಳು ಹೊರಗಿಡಬಾರದು ಎಂದು ಅವರು ಹೇಳುತ್ತಾರೆ ಪ್ರತಿ ವ್ಯಕ್ತಿಯು ಬೌದ್ಧಿಕ ಆಸ್ತಿಯನ್ನು ಒಬ್ಬ ವ್ಯಕ್ತಿಯಿಂದ ಬಳಸುವುದು ಪ್ರತಿಸ್ಪರ್ಧಿಗೆ ಕಾರಣವಾಗುವುದಿಲ್ಲ ಅಥವಾ ಇನ್ನೊಬ್ಬ ವ್ಯಕ್ತಿಯು ಅದೇ ಬೌದ್ಧಿಕ ಆಸ್ತಿಯ ಸಂತೋಷವನ್ನು ತೆಗೆದು ಹಾಕುವುದಿಲ್ಲ ಈಗ ಬೌದ್ಧಿಕ ಆಸ್ತಿಯ ವಿರೋಧಾತ್ಮಕ ಸ್ವರೂಪವನ್ನು ಅರ್ಥಮಾಡಿಕೊಳ್ಳಲು ನಾವು ಖಾಲಿ ಕೋಣೆಯಲ್ಲಿ ಊಹಿಸೋಣ ಖಾಲಿಕೋಣೆಯ ಗಾತ್ರ ಸಾಮಾನ್ಯ ವರ್ಗದಲ್ಲಿದೆ ನೀವು ಕೇವಲ ಖಾಲಿ ಕೋಣೆಯಲ್ಲಿ ಊಹಿಸಿ ಮತ್ತು ನೀವು ಈ ಖಾಲಿ ಕೋಣೆಯ ಮಾಲೀಕರೆಂದು ಊಹಿಸಿ ಈ ಖಾಲಿ ಕೋಣೆಯ ಮೇಲೆ ನಿಮಗೆ ಸಂಪೂರ್ಣ ಅಧಿಕಾರವಿದೆ ಈಗ ನಿಮ್ಮಲ್ಲಿ ಒಂದು ಉದ್ಯಮಶೀಲತಾ ಚೇತನವಿದೆ ಮತ್ತು ನೀವು ಈ ಕೋಣೆಯೊಂದಿಗೆ ಸ್ವಲ್ಪ ಹಣವನ್ನು ಮಾಡಲು ಬಯಸಿದರೆ ಹಣವನ್ನು ಮಾಡಲು ನೀವು ಈ ಕೊಠಡಿಯನ್ನು ಬಳಸಿಕೊಳ್ಳುವ ಅನೇಕ ಮಾರ್ಗಗಳಿವೆ ಕೆಲವು ಜನರು ಮಲಗಲು ನೀವು ಈ ಕೊಠಡಿಯನ್ನು ಬಾಡಿಗೆಗೆ ನೀಡಬಹುದು ನೀವು ಕೆಲವು ಬಂಕರ್ ಹಾಸಿಗೆಗಳನ್ನು ಹೊಂದಬಹುದು ಮತ್ತು ಅದರಲ್ಲಿ ಸ್ವಲ್ಪ ಹಣವನ್ನು ನೀವು ಮಾಡಬಹುದು ಮತ್ತು ನೀವು ಅದನ್ನು ಮತ್ತಷ್ಟು ವಿಸ್ತರಿಸಬೇಕೆಂದು ಬಯಸಿದರೆ ಕೋಣೆಯನ್ನು ತರಗತಿಯೊಳಗೆ ಪರಿವರ್ತಿಸಬಹುದು ಅದರ ಮೂಲಕ ನೀವು ಹೆಚ್ಚು ಜನರು ನಿದ್ರೆಗಿಂತ ಕುಳಿತುಕೊಳ್ಳಬಹುದು ಮತ್ತು ನೀವು ಸ್ವಲ್ಪ ಹೆಚ್ಚು ಹಣವನ್ನು ಮಾಡಬಹುದು ಅಥವಾ ನಿಮ್ಮ ಉದ್ಯಮವನ್ನು ಬೇರೆ ಬೇರೆಯಾಗಿ ಬದಲಾಯಿಸಬಹುದು ಈಗ ನೀವು ಹೆಚ್ಚು ಉದ್ಯಮಶೀಲತೆ ಪಡೆದರೆ ಮತ್ತು ಹೆಚ್ಚಿನ ಜನರಿಗೆ ನೀವು ಅದನ್ನು ಪಡೆಯಲು ಬಯಸಿದರೆ ನೀವು ಎಲ್ಲಾ ಪೀಠೋಪಕರಣಗಳನ್ನು ತೆಗೆದುಹಾಕಿ ಮತ್ತು ಜನರು ಬಂದು ಎಲ್ಲಿಂದಲಾದರೂ ಪರಸ್ಪರ ಸಂವಹನ ನಡೆಸುವ ಸ್ಥಳವಾಗಿ ಮಾಡಬಹುದು ಅವರು ತಿನ್ನುತ್ತಾರೆ ಅವರು ಸಾಧ್ಯವೋ ಪರಸ್ಪರ ಮಾತನಾಡಿ ಮತ್ತು ನೀವು ನಿಜವಾಗಿಯೂ ಇದನ್ನು ಮುಂದಕ್ಕೆ ವಿಸ್ತರಿಸಬೇಕೆಂದು ಬಯಸಿದರೆ ನೀವು ಒಂದು ರೀತಿಯ ಪಕ್ಷವನ್ನು ಹೊಂದಿರಬಹುದು ಅಲ್ಲಿ ಜನರು ಪರಸ್ಪರ ಹತ್ತಿರ ಇರುವ ಮನಸ್ಸನ್ನು ಹೊಂದಿರುವುದಿಲ್ಲ ಈಗ ನಿಮ್ಮ ನಿಜವಾದ ಆಸ್ತಿಯ ಬಳಕೆಯನ್ನು ಬಳಸಲು ಅಥವಾ ಹೆಚ್ಚಿಸಲು ನೀವು ಮಾಡುವಂತಹವುಗಳು ಇವು ನಿಮ್ಮ ಕೊಠಡಿ ಈಗ ಅತ್ಯುತ್ತಮ ಮತ್ತು ಜನರ ಸಹನೆ ಮಟ್ಟವನ್ನು ಅವಲಂಬಿಸಿ ನೀವು ಆ ಕೋಣೆಯಲ್ಲಿ ನೂರಾರು ಜನರಿಗೆ ದಮನ ಮಾಡಬಹುದು ಹೌದು ಇದು ಕಠಿಣವಾಗುತ್ತದೆ ಗಾಳಿಯು ಬಿಸಿಯಾಗಿರುತ್ತದೆ ವಾತಾಯನ ಸಮಸ್ಯೆ ಆಗುತ್ತದೆ ಆದರೆ ಜನರ ಸಹಿಷ್ಣುತೆಯ ಮಿತಿಯು ಹೆಚ್ಚಾಗಿದ್ದರೂ ನೀವು ಸರಾಸರಿ ಗಾತ್ರದ ಕೋಣೆಯೊಳಗೆ ನೂರು ಜನರನ್ನು ತಳ್ಳಲು ಸಾಧ್ಯವಾಗುತ್ತದೆ ಈಗ ನೀವು ಆ ಕೋಣಿಯಲ್ಲಿ 500 ಜನರನ್ನು ಹಾಕಲು ಪ್ರಯತ್ನಿಸಿದರೆ ಅವರು ನಿಮ್ಮ ಬಾಗಿಲಿನ ಹಂತದಲ್ಲಿ ಪೊಲೀಸ್ ಆಗಿರಬಹುದು ಏಕೆಂದರೆ ಅದು ಸರಳವಾಗಿ ಸಾಧ್ಯವಿಲ್ಲ ಆದ್ದರಿಂದ ನಮಗೆ ನಿಜವಾದ ಆಸ್ತಿಯನ್ನು ಹೇಳುತ್ತದೆ ಅದು ಸಂತೋಷದ ಮೇಲೆ ಮಿತಿಯಾಗಿದೆ ಬೌದ್ಧಿಕ ಆಸ್ತಿ ಹಕ್ಕುಗಳಿಗೆ ಬಂದಾಗ ಈ ಮಿತಿಗಳು ಇಲ್ಲ ಮಾರಾಟವಾದ ಪುಸ್ತಕವನ್ನು ಊಹಿಸಿಕೊಳ್ಳಿ ಎಷ್ಟು ಜನರು ಆ ಪುಸ್ತಕವನ್ನು ಒಂದೇ ಸಮಯದಲ್ಲಿ ಓದಬಹುದು ಹೌದು ಓದುತ್ತಿರುವ ವ್ಯಕ್ತಿ ವ್ಯಕ್ತಿಯ ಪಕ್ಕದಲ್ಲಿ ಕುಳಿತುಕೊಳ್ಳುವ ಇನ್ನೊಬ್ಬ ವ್ಯಕ್ತಿ ಕೂಡ ಅದನ್ನು ಓದುತ್ತಿದ್ದಾನೆ ಹೌದು ಅವರು ಆ ವ್ಯಕ್ತಿಯ ಸುತ್ತಲಿನ ಜನರ ಗುಂಪಾಗಬಹುದು ಹೇಳುವುದಾದರೆ ಇದು ಮೊದಲ ಬಾರಿಗೆ ಬಿಡುಗಡೆಯಾದ ಹೊಸ ಪುಸ್ತಕ ಹನ್ನೆರಡು ಗಂಟೆಗಳ ಕಾಲ ಕ್ಯೂನಲ್ಲಿ ಯಾರಾದರೂ ನಿಂತು ಪುಸ್ತಕವನ್ನು ಪಡೆದರು ಅದು ಬಹಳ ಜನಪ್ರಿಯ ಪುಸ್ತಕ ಎಂದು ಊಹಿಸಿಕೊಳ್ಳಿ ನೀವು ಒಂದು ಗುಂಪಿನ ಸ್ನೇಹಿತರನ್ನು ಹೊಂದಿರಬಹುದು ಮತ್ತು ಪುಟವನ್ನು ನೋಡುವ ಮತ್ತು ಅದನ್ನು ಓದುವ ಸುತ್ತಲೂ ತಳ್ಳುವುದು ಮನಸ್ಸಿಲ್ಲ ನೀವು ಹೆಚ್ಚು ಸೃಜನಶೀಲರಾಗಿದ್ದರೆ ನೀವು ಪುಟವನ್ನು ಸ್ಕ್ಯಾನ್ ಮಾಡಬಹುದು ಮತ್ತು ಕಂಪ್ಯೂಟರ್ ಪರದೆಯಲ್ಲಿ ಇರಿಸಿ ಅಥವಾ ಕಂಪ್ಯೂಟರ್ ಪರದೆಯಲ್ಲಿ ಅದನ್ನು ಯೋಜಿಸಬಹುದು ಮತ್ತು ಬಹಳಷ್ಟು ಜನರು ಇದನ್ನು ಓದಬಹುದು ನೀವು ಅದನ್ನು ಮತ್ತಷ್ಟು ವಿಸ್ತರಿಸಬಹುದಾದರೆ ನೀವು ಪುಟವನ್ನು ಸ್ಕ್ಯಾನ್ ಮಾಡಬಹುದು ಅದು ಮೇಘದಲ್ಲಿ ಇರಿಸಬಹುದು ಮತ್ತು ಡಾಕ್ಯುಮೆಂಟ್ಗೆ ಪ್ರವೇಶ ಹೊಂದಿರುವ ಯಾರೇ ಇದನ್ನು ನೋಡಬಹುದೆಂದು ಮತ್ತು ನೀವು ಅದನ್ನು ನೋಡಬಹುದಾದ ಹಲವು ಸಾಧನಗಳಿಗೆ ಲಕ್ಷಾಂತರ ಅಥವಾ ಅದಕ್ಕಿಂತ ಹೆಚ್ಚು ರನ್ಗಳನ್ನು ಓಡಿಸಬಹುದು ಆದ್ದರಿಂದ ಇದು ನೈಜ ಆಸ್ತಿಯಿಂದ ಪ್ರತ್ಯೇಕಿಸುವ ಬೌದ್ಧಿಕ ಆಸ್ತಿಯ ಲಕ್ಷಣವಾಗಿದೆ ರಿಯಲ್ ಆಸ್ತಿಯಲ್ಲಿ ಸಂತೋಷಗಳು ಮಿತಿಯಲ್ಲಿರುತ್ತವೆ ಬೌದ್ಧಿಕ ಆಸ್ತಿಯನ್ನು ಸರಿಯಾಗಿ ಆನಂದಿಸುವ ಯಾವುದೇ ಮಿತಿಗಳಿಲ್ಲ ಇದು ನಾನ್ ರಿವೈಸ್ರಸ್ ನಿಂದ ನಾವು ಅರ್ಥೈಸುತ್ತೇವೆ ಒಬ್ಬರು ಬಳಸುವ ಮೂಲಕ ಇನ್ನೊಬ್ಬರಿಂದ ಸಂತೋಷವನ್ನು ತೆಗೆದುಕೊಳ್ಳುವುದಿಲ್ಲ ಆದ್ದರಿಂದ ಮಾರಾಟವಾದ ಪುಸ್ತಕದ ನಕಲನ್ನು ಖರೀದಿಸಿದ ವ್ಯಕ್ತಿಯ ಸುತ್ತಲೂ ಕೂಡಿರುವ ಎಲ್ಲ ಜನರು ಬೌದ್ಧಿಕ ಆಸ್ತಿಯನ್ನು ಸರಿಯಾಗಿ ಆನಂದಿಸುತ್ತಾರೆ ಜನರು ಅದನ್ನು ಸರಿಯಾದ ರೀತಿಯಲ್ಲಿ ಪರಿಣಾಮ ಬೀರದಿದ್ದರೂ ಅಥವಾ ಇತರ ವ್ಯಕ್ತಿಯ ಸಂತೋಷದ ಅಂಶವನ್ನು ಅದೇ ಸಮಯದಲ್ಲಿ ಬಳಸಿಕೊಳ್ಳುವಲ್ಲಿ ಪರಿಣಾಮಕಾರಿಯಾಗದೆ ಅದನ್ನು ಬಳಸಲು ಸಾಧ್ಯವಾಯಿತು ಜನರು ಕೋಣೆಯೊಳಗೆ ಕೂಡಿಹಾಕಿರುವಾಗ ಅದು ವಿಭಿನ್ನವಾಗಿತ್ತು ಜನರಿಗೆ ಕೋಣೆಯನ್ನು ಬಳಸಬಹುದಾದ ಮಿತಿಗಳಿವೆ ಆದರೆ ಬೌದ್ಧಿಕ ಆಸ್ತಿಯನ್ನು ಹೇಗೆ ಬಳಸಬಹುದು ಎಂಬುದಕ್ಕೆ ಯಾವುದೇ ಮಿತಿಗಳಿಲ್ಲ ಆದ್ದರಿಂದ ಬೌದ್ಧಿಕ ಆಸ್ತಿಯ ವಿರೋಧಿ ಅಲ್ಲದ ಪ್ರಕೃತಿ ಎಂದು ಇದನ್ನು ಉಲ್ಲೇಖಿಸಲಾಗುತ್ತದೆ ಬೌದ್ಧಿಕ ಆಸ್ತಿ ಸಹ ಹೊರಗಿಡಲಾಗುವುದಿಲ್ಲ ಇದು ಹೊಂದಿರುವ ಮತ್ತೊಂದು ಗುಣಲಕ್ಷಣ ಇದು ಹೊರಗಿಡಬಹುದಾದದು ಕೆಲವು ಬೌದ್ಧಿಕ ಆಸ್ತಿಗಳನ್ನು ಬಳಸಬಹುದೆಂಬುದನ್ನು ನೀವು ಇತರರು ಬಳಸದಂತೆ ತಡೆಯಲು ಸಾಧ್ಯವಿಲ್ಲ ಉದಾಹರಣೆಗೆ ಯಾರಾದರೂ ಪುಸ್ತಕವನ್ನು ಸ್ಕ್ಯಾನ್ ಮಾಡುತ್ತಾರೆ ಮತ್ತು YouTube ನಲ್ಲಿ ನೇರ ಪ್ರಸಾರದಲ್ಲಿ ಇರಿಸಲು ಆಯ್ಕೆ ಮಾಡಿಕೊಳ್ಳುತ್ತಾರೆ ಆದ್ದರಿಂದ ಅವರು ಏನು ಮಾಡುತ್ತಿದ್ದಾರೆಂದರೆ ಅವರು ಕೇವಲ ಒಂದು ಪುಟವನ್ನು ಹಿಡಿದುಕೊಂಡು ಪುಟವನ್ನು ಓದುವುದಕ್ಕೆ ಸಾಕಷ್ಟು ಸಮಯವನ್ನು ನೀಡುತ್ತಾರೆ ನಂತರ ಅವರು ಮುಂದಿನ ಪುಟಕ್ಕೆ ಹೋಗುತ್ತಿದ್ದಾರೆ ಮತ್ತು ಅದನ್ನು ಕ್ಯಾಮೆರಾ ಮುಂದೆ ಹಿಡಿದಿದ್ದಾರೆ ಮತ್ತು ಅವನು ಲೈವ್ YouTube ನಲ್ಲಿ ಇದನ್ನು ಸ್ಟ್ರೀಮ್ ಮಾಡಲಾಗುತ್ತಿದೆ ಆದ್ದರಿಂದ ಪುಸ್ತಕವು ಯಾವುದೇ ಸಂಖ್ಯೆಯ ಜನರಿಗೆ ಲೈವ್ ವೀಕ್ಷಣೆಗಾಗಿ ಲಭ್ಯವಿದೆ ಈಗ ಅವರು ಈಗಾಗಲೇ ಯೂಟ್ಯೂಬ್ನಲ್ಲಿ ಇರಿಸಿದ್ದಾರೆ ಎಂಬ ಅಂಶವು ನೀವು YouTube ಗೆ ಪ್ರವೇಶವನ್ನು ಪಡೆದುಕೊಳ್ಳುವ ವ್ಯಕ್ತಿಯನ್ನು ಆಹ್ವಾನಿಸದಿರಲು ಸಾಧ್ಯವಿಲ್ಲ ಆದ್ದರಿಂದ ಇತರರು ಅದನ್ನು ನೋಡುವ ರೀತಿಯಲ್ಲಿ ಅದನ್ನು ಒಮ್ಮೆ ಇರಿಸಲಾಗುತ್ತದೆ ಇತರರಿಂದ ನೀವು ಇತರರನ್ನು ನಿಲ್ಲಿಸಿ ಅಥವಾ ಹೊರಗಿಡುವ ಮಾರ್ಗವಿಲ್ಲ ಆದ್ದರಿಂದ ಇದು ಮತ್ತೊಮ್ಮೆ ಬೌದ್ಧಿಕ ಆಸ್ತಿ ಹೊಂದಿದ ಸ್ವಭಾವವಾಗಿದೆ ಔಷಧಿ ಒಮ್ಮೆ ಇದು ಜೀವರಕ್ಷಕ ಔಷಧವೆಂದು ಹೇಳುತ್ತದೆ ಮಾರುಕಟ್ಟೆಯಲ್ಲಿ ಹೊರಗಿದೆ ತಯಾರಕರ ಪ್ರತಿಸ್ಪರ್ಧಿಗಳು ಈ ಔಷಧಿ ತಯಾರಿಸಿದವರು ಅದನ್ನು ವಿಶ್ಲೇಷಿಸಲು ಮತ್ತು ತಯಾರಕರಿಗೆ ಹಿಂದಿರುಗಿಸದೆ ಅದರ ಒಂದು ಪ್ರತಿಯನ್ನು ತಯಾರಿಸಲು ಔಷಧಿ ತೆಗೆದುಕೊಳ್ಳಲುಬಹುದು ಆದ್ದರಿಂದ ಒಮ್ಮೆ ಅದು ಹೊರಗುಳಿದ ನಂತರ ಜನರು ಅದನ್ನು ಪರಿಣಾಮಕಾರಿಯಾಗದಂತೆ ಅಥವಾ ನಿರ್ದಿಷ್ಟವಾದ ವಿಷಯವನ್ನು ಹೇಗೆ ಅರ್ಥೈಸಿಕೊಳ್ಳುತ್ತಿದ್ದಾರೆ ಎಂಬುದನ್ನು ನೀವು ನಿರ್ಲಕ್ಷಿಸಲು ಸಾಧ್ಯವಿಲ್ಲ ಈ ಎರಡು ಗುಣಲಕ್ಷಣಗಳು ವಿರೋಧಿ ವಿರೋಧಿ ಮತ್ತು ಬಹಿಷ್ಕರಿಸಲಾಗದ ಸ್ವಭಾವವು ಅರ್ಥಶಾಸ್ತ್ರಜ್ಞರು ಸಾರ್ವಜನಿಕ ಸರಕುಗಳನ್ನು ಕರೆಯುವ ಮೂಲಕ ಹಂಚಿಕೊಳ್ಳಲ್ಪಡುವ ಸಂಗತಿಯಾಗಿದೆ ಸಾರ್ವಜನಿಕ ಸರಕುಗಳು ವ್ಯಾಖ್ಯಾನದಂತೆ ಹೊರಗಿಡುವ ಮತ್ತು ವಿರೋಧಾತ್ಮಕವಲ್ಲ ಉದಾಹರಣೆಗೆ ರಾಷ್ಟ್ರೀಯ ಭದ್ರತೆ ರಾಷ್ಟ್ರೀಯ ಭದ್ರತೆಯಿಂದ ಜನರನ್ನು ನೀವು ಹೊರಹಾಕಲು ಸಾಧ್ಯವಿಲ್ಲ ಪ್ರತಿಯೊಬ್ಬರು ಅದನ್ನು ಪಡೆಯುತ್ತಾರೆ ಮತ್ತು ರಾಷ್ಟ್ರೀಯ ಸುರಕ್ಷತೆಯು ಕೆಲವೇ ಜನರಿಗೆ ಮಾತ್ರ ಎಂದು ಹೇಳಲು ಸಾಧ್ಯವಿಲ್ಲ ಏಕೆಂದರೆ ದೇಶದ ಗಡಿಯು ಗಡಿಯಾಗಿರುತ್ತಿದ್ದರೆ ಮತ್ತು ಪ್ರತಿಯೊಬ್ಬರೂ ಅದರ ಪ್ರಯೋಜನವನ್ನು ಪಡೆಯುತ್ತಾರೆ ಈಗ ಬೌದ್ಧಿಕ ಆಸ್ತಿಯ ಹಕ್ಕು ವಿವರಣೆ ಬೌದ್ಧಿಕ ಆಸ್ತಿಯ ಯಾವುದೇ ಒಪ್ಪಿಗೆಯ ವ್ಯಾಖ್ಯಾನವಿಲ್ಲ ನಾನು ಒಪ್ಪಿದ ವ್ಯಾಖ್ಯಾನವನ್ನು ಹೊಂದಿಲ್ಲ ವಾಸ್ತವವಾಗಿ ನಾನು ಹೇಳಿದಂತೆ ನೀವು ಶಬ್ದಕೋಶವನ್ನು ಅರ್ಥೈಸಿದರೆ ಒಂದು ವ್ಯಾಖ್ಯಾನ ಬೌದ್ಧಿಕ ಆಸ್ತಿ ಹಕ್ಕುಗಳನ್ನು ಪರಿಕಲ್ಪನೆಗಳ ಅನ್ವಯಗಳು ಮತ್ತು ವಾಣಿಜ್ಯ ಮೌಲ್ಯದ ಮಾಹಿತಿಯನ್ನು ರಕ್ಷಿಸುವ ಹಕ್ಕುಗಳಾಗಿ ವ್ಯಾಖ್ಯಾನಿಸಬಹುದು ಕ್ರಿಯಾತ್ಮಕ ಕಾರ್ಮಿಕರ ಉತ್ಪನ್ನಗಳನ್ನು ರಕ್ಷಿಸುವ ಹಕ್ಕುಗಳು ಇದು ಇನ್ನೊಂದು ವ್ಯಾಖ್ಯಾನವಾಗಿದೆ ಇದರ ಸುತ್ತಲೂ ನೀವು ಅನೇಕ ವ್ಯಾಖ್ಯಾನಗಳನ್ನು ಕಾಣಬಹುದು ಮತ್ತು ಕೆಲವು ವ್ಯಾಖ್ಯಾನಗಳು ನಿಮಗೆ ನಿಜವಾಗಿ ವಿಷಯಗಳ ಪಟ್ಟಿಯನ್ನು ನೀಡುತ್ತದೆ ಇದು ಗ್ಲಾಸರಿ ಕಿರಾಣಿ ಪಟ್ಟಿಗಳಂತೆ ಇದು ಎಲ್ಲಾ ಬೌದ್ಧಿಕ ಆಸ್ತಿ ಹಕ್ಕುಗಳೆಂದು ಹೇಳುವ ವಸ್ತುಗಳ ಪಟ್ಟಿ ಉದಾಹರಣೆಗೆ ಬೌದ್ಧಿಕ ಆಸ್ತಿ ಹಕ್ಕುಗಳನ್ನು ನಿರ್ವಹಿಸುವ ವಿಶ್ವಸಂಸ್ಥೆಯ ಅಡಿಯಲ್ಲಿ ಒಂದು ಅಂತರರಾಷ್ಟ್ರೀಯ ಸಂಘಟನೆಯಾದ ವಿಶ್ವ ಬೌದ್ಧಿಕ ಆಸ್ತಿ ಸಂಸ್ಥೆಗಾಗಿರುವ WIPO ವಿಐಪಿಒಗೆ ವ್ಯಾಖ್ಯಾನವಿದೆ ಇದು ಒಂದು ವಿಸ್ತೃತವಾದ ವ್ಯಾಖ್ಯಾನ ಅಥವಾ ಗ್ಲೋಸರಿ ಕಿರಾಣಿ ಪಟ್ಟಿಗಿಂತ ಹೆಚ್ಚು ಇದು ಬೌದ್ಧಿಕ ಆಸ್ತಿ ಹಕ್ಕುಗಳ ವ್ಯಾಪ್ತಿಯ ಅಡಿಯಲ್ಲಿ ಅನೇಕ ವಿಷಯಗಳನ್ನು ಒಳಗೊಂಡಿದೆ ಹಕ್ಕುಗಳು ಸ್ಪಷ್ಟವಾಗಿರುವ ವಿಷಯಗಳ ಬಗ್ಗೆ ಇದು ಮಾತಾಡುತ್ತಿದೆ ಮತ್ತು ಇದು ನಿಜವಾದ ಹಕ್ಕುಗಳ ಬಗ್ಗೆ ಮಾತಾಡುತ್ತದೆ ಈಗ WIPO ನ ವ್ಯಾಖ್ಯಾನದಲ್ಲಿ ಅವರು ಪೇಟೆಂಟ್ಗಳ ಬಗ್ಗೆ ಮಾತನಾಡುತ್ತಾರೆ ಅವರು ಹಕ್ಕುಸ್ವಾಮ್ಯಗಳನ್ನು ಕುರಿತು ಮಾತನಾಡುತ್ತಾರೆ ಅವರು ಟ್ರೇಡ್ಮಾರ್ಕ್ಗಳು ವಿನ್ಯಾಸಗಳು ಮತ್ತು ಅಂತಹುದೇ ಹಕ್ಕುಗಳ ಬಗ್ಗೆ ಮಾತನಾಡುತ್ತಾರೆ ವಿಐಪಿಒನ ವ್ಯಾಖ್ಯಾನದ ಸಮಸ್ಯೆಯು ಹೊಸ ಮತ್ತು ಉದಯೋನ್ಮುಖ ಬೌದ್ಧಿಕ ಆಸ್ತಿ ಹಕ್ಕುಗಳನ್ನು ಕಾಳಜಿ ವಹಿಸುವುದಿಲ್ಲ ನಾವು ಮಾತನಾಡುವಂತೆ ಹೊರಹೊಮ್ಮುತ್ತಿರುವ ಕೆಲವು ಬೌದ್ಧಿಕ ಆಸ್ತಿ ಹಕ್ಕುಗಳು ಇವೆ ಅದು ಇದಕ್ಕೆ ಕಾರಣವಾಗಿಲ್ಲ ಎರಡನೆಯದಾಗಿ ಬೌದ್ಧಿಕ ಆಸ್ತಿ ಹಕ್ಕುಗಳನ್ನು ನೀವು ಅರ್ಥೈಸಿಕೊಳ್ಳುವ ಯಾವುದೇ ಗಜದ ಸ್ಟಿಕ್ ಇಲ್ಲ ಅದು ಸರಳವಾಗಿ ಇಲ್ಲ ಆದ್ದರಿಂದ ನಾವು ಬೌದ್ಧಿಕ ಆಸ್ತಿಯ ವ್ಯಾಖ್ಯಾನವನ್ನು ನಿರ್ದಿಷ್ಟ ಪ್ರಕೃತಿಗೆ ಸೇರಿದ ಹಕ್ಕುಗಳು ಮಾನವನ ಶ್ರಮದಿಂದ ಹೊರಬರುವ ಸೃಜನಾತ್ಮಕ ಮತ್ತು ಬೌದ್ಧಿಕ ಉತ್ಪನ್ನಗಳನ್ನು ರಕ್ಷಿಸುತ್ತದೆ ಅಥವಾ ನೀವು ಬೌದ್ಧಿಕ ಆಸ್ತಿಯನ್ನು ಬಲಪಡಿಸುವ ವಸ್ತುಗಳ ಪಟ್ಟಿಯನ್ನು ಹೊಂದಬಹುದು ವಿಐಪಿಒ ವ್ಯಾಖ್ಯಾನವು ಒಂದು ಅಂತರ್ಗತ ಪಟ್ಟಿಯ ಒಂದು ವ್ಯಾಖ್ಯಾನವಾಗಿದ್ದು ಅವು ಪಟ್ಟಿಯಲ್ಲಿ ಹೊಸ ವಿಷಯಗಳಾಗಿರಬಹುದು ಆದರೆ ಡಬ್ಲ್ಯುಐಪಿಒ ವ್ಯಾಖ್ಯಾನವು ಸೃಜನಶೀಲ ಕಾರ್ಮಿಕರ ಉತ್ಪನ್ನಗಳಾಗಿರುವುದನ್ನು ಹೊರತುಪಡಿಸಿ ಅದು ನೀಡುವುದಿಲ್ಲ ಅದು ಬೌದ್ಧಿಕ ಆಸ್ತಿ ಹಕ್ಕುಗಳನ್ನು ವಿವರಿಸಲು ಏಕರೂಪದ ವ್ಯಾಖ್ಯಾನವನ್ನು ಹೊಂದಲು ನಮಗೆ ಹೆಚ್ಚಿನದನ್ನು ಕೊಡುವುದಿಲ್ಲ ಬೌದ್ಧಿಕ ಆಸ್ತಿ ಹಕ್ಕುಗಳ ವಿಧಗಳು ಬೌದ್ಧಿಕ ಆಸ್ತಿ ಹಕ್ಕುಗಳು ವಿವಿಧ ರೀತಿಯ ಬೌದ್ಧಿಕ ಆಸ್ತಿ ಹಕ್ಕುಗಳನ್ನು ಹೊಂದಿವೆ ಮತ್ತು ಅವರು ಮಾನವನ ಸೃಜನಶೀಲ ಪ್ರಯತ್ನದಿಂದ ಹೊರಬರುವ ಉತ್ಪನ್ನಗಳನ್ನು ಪ್ರದರ್ಶಿಸುವ ಉತ್ಪನ್ನದ ಸ್ವಭಾವದಿಂದ ಅವು ಗುರುತಿಸಲ್ಪಡುತ್ತವೆ ಬೌದ್ಧಿಕ ಆಸ್ತಿಯ ಸರಿಯಾದ ಮಾನವ ಸೃಜನಶೀಲ ಕಾರ್ಮಿಕ ವ್ಯಾಖ್ಯಾನವನ್ನು ನಾವು ತಗ್ಗಿಸಿದಾಗ ಅದು ಸ್ವತಃ ಕೆಲವು ಸಮಸ್ಯೆಗಳನ್ನು ಸೃಷ್ಟಿಸುತ್ತದೆ ಏಕೆಂದರೆ ಇಂದು ನಾವು ಯಾವುದೇ ಮಾನವ ಸೃಜನಾತ್ಮಕ ಪ್ರಯತ್ನವಿಲ್ಲದೆ ತಾಂತ್ರಿಕವಾಗಿ ಒಳಗೊಂಡಿರುವ ಭೌಗೋಳಿಕ ಸೂಚನೆಗಳು ಎಂದು ಕರೆಯುತ್ತೇವೆ ಆದರೆ ನಾವು ಮಾತನಾಡಿದಾಗ ನಾವು ಮಾನವನ ಸೃಜನಶೀಲ ಕಾರ್ಮಿಕರ ಮೇಲೆ ಒತ್ತು ನೀಡುವಾಗ ನಾವು ಬೌದ್ಧಿಕ ಆಸ್ತಿಯ ಮೂಲವನ್ನು ಉಲ್ಲೇಖಿಸುತ್ತಿದ್ದೇವೆ ಏಕೆಂದರೆ ಬೌದ್ಧಿಕ ಆಸ್ತಿ ಹಕ್ಕುಸ್ವಾಮ್ಯಗಳನ್ನು ಮತ್ತು ಪೇಟೆಂಟ್ಗಳ ಮೂಲಕ ಹುಟ್ಟಿಕೊಂಡಿದೆ ಅದು ಉದಯವಾದ ಎರಡು ಆರಂಭಿಕ ಹಕ್ಕುಗಳು ಆದ್ದರಿಂದ ವಿವಿಧ ಪ್ರಕಾರಗಳಿವೆ ಮತ್ತು ಪ್ರತಿ ವಿಧವು ವಿಭಿನ್ನ ಉತ್ಪನ್ನಗಳ ವಿಭಾಗವನ್ನು ಸೂಚಿಸುತ್ತದೆ ಆವಿಷ್ಕಾರಗಳನ್ನು ರಕ್ಷಿಸಲು ಪೇಟೆಂಟ್ಗಳನ್ನು ಬಳಸಲಾಗುತ್ತದೆ ಮತ್ತು ನಾವು ಆವಿಷ್ಕಾರಗಳ ಬಗ್ಗೆ ಮಾತನಾಡುವಾಗ ನಾವು ತಾಂತ್ರಿಕ ಆವಿಷ್ಕಾರಗಳನ್ನು ಉಲ್ಲೇಖಿಸುತ್ತಿದ್ದೇವೆ ಕೃತಿಸ್ವಾಮ್ಯಗಳು ಕೃತಿಸ್ವಾಮ್ಯಗಳು ಸಾಹಿತ್ಯಕ ಮತ್ತು ಸೃಜನಶೀಲ ಕೃತಿಗಳನ್ನು ಸಾಹಿತ್ಯಿಕ ಕಲಾಕೃತಿಗಳು ಸೌಂಡ್ ಟ್ರ್ಯಾಕ್ಗಳು ವೀಡಿಯೊಗಳು ಛಾಯಾಗ್ರಹಣ ಕಂಪ್ಯೂಟರ್ ಕಾರ್ಯಕ್ರಮಗಳು ಮತ್ತು ಬಹಳಷ್ಟು ಸಂಗತಿಗಳನ್ನು ರಕ್ಷಿಸಲು ಬಳಸಲಾಗುತ್ತದೆ ವಿನ್ಯಾಸಗಳು ಕಣ್ಣಿನಿಂದ ನಾವು ಯಾವುದನ್ನು ಗುರುತಿಸಬಹುದು ಎಂಬುದನ್ನು ರಕ್ಷಿಸಲು ವಿನ್ಯಾಸಗಳನ್ನು ಬಳಸಲಾಗುತ್ತದೆ ಉದಾಹರಣೆಗೆ ವಿನ್ಯಾಸಗಳ ಕಾನೂನು ಪೇಟೆಂಟ್ಗಳ ಕಾನೂನಿನಿಂದ ಭಿನ್ನವಾಗಿದೆ ಏಕೆಂದರೆ ಕಾರ್ಯಾಚರಣಾ ಕಾರ್ಯವನ್ನು ರಕ್ಷಿಸಲು ವಿನ್ಯಾಸಗಳನ್ನು ಬಳಸಲಾಗುವುದಿಲ್ಲ ಕಣ್ಣಿಗೆ ಮನವಿ ಮಾಡುವಂತಹ ಯಾವುದನ್ನಾದರೂ ರಕ್ಷಿಸಲು ವಿನ್ಯಾಸಗಳನ್ನು ಬಳಸಲಾಗುತ್ತದೆ ಟ್ರೇಡ್ಮಾರ್ಕ್ಗಳು ಕಣ್ಣಿನ ದೃಷ್ಟಿಗೆ ಕಾಣುವ ಯಾವುದನ್ನಾದರೂ ಆದರೆ ಅದರ ಹಿಂದಿನ ಕಾರ್ಯವನ್ನು ಹೊಂದಿಲ್ಲ ಟ್ರೇಡ್ಮಾರ್ಕ್ಗಳನ್ನು ಶಬ್ದಗಳನ್ನು ರಕ್ಷಿಸಲು ಬಳಸಲಾಗುತ್ತದೆ ಅದು ವ್ಯಾಪಾರಕ್ಕೆ ಕಾರಣವಾಗಬಹುದು ಕೆಲವು ಸರಕುಗಳ ಮೂಲವನ್ನು ಸೂಚಿಸಲು ಭೌಗೋಳಿಕ ಸೂಚನೆಗಳನ್ನು ಬಳಸಬಹುದು ಮಾಹಿತಿಯ ಮಾಲೀಕರು ರಹಸ್ಯವಾಗಿ ಇಡಲು ಬಯಸುತ್ತಿರುವ ವ್ಯಾಪಾರದ ಮಾಹಿತಿಯನ್ನು ರಕ್ಷಿಸಲು ಟ್ರೇಡ್ ರಹಸ್ಯಗಳನ್ನು ಬಳಸಬಹುದು ಮತ್ತು ಇತರ ಬೌದ್ಧಿಕ ಆಸ್ತಿ ಹಕ್ಕುಗಳು ಇವೆ ನಾವು ಮುಂದೆ ಹೋಗುತ್ತಿರುವಾಗ ಕೆಲವು ವಿವರಗಳನ್ನು ಚರ್ಚಿಸುತ್ತೇವೆ